ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ನನ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು ಐಐಟಿ ಕಾನ್ಪುರದಿಂದ ನಾನು ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವಿಭಾಗದ ರವಿ ಚಂದ್ರನ್ ಇದನ್ನು ನಿಮಗೆ ಎನ್ ಮೂಕ್ ಕೋರ್ಸ್ ರೂಪದಲ್ಲಿ ನೀಡಲಾಗುತ್ತಿದ್ದು ಇದು ಕೊನೆಯ ವಾರ ವಾರ ಸಂಖ್ಯೆ 8 ಕೊನೆಯ ಮಾಡ್ಯೂಲ್ ಮತ್ತು ಕೊನೆಯ ಉಪನ್ಯಾಸವಾಗಿದೆ ಆದ್ದರಿಂದ ನಾನು ಕೊನೆಯ ಉಪನ್ಯಾಸವನ್ನು ಹೇಳುವ ಕ್ಷಣದಲ್ಲಿ ನಾನು ಸ್ವಲ್ಪ ಭಾವುಕನಾಗಿದ್ದೇನೆ ಮತ್ತು ಇದು ನಿನ್ನೆಯಂತೆಯೇ ನಾವು ಇದನ್ನು ಪ್ರಾರಂಭಿಸಿದ್ದೇವೆ ಮತ್ತು ನಂತರ 8 ವಾರಗಳು ಬೇಗನೆ ಕಳೆದವು ಮತ್ತು ನಂತರ ಸುಮಾರು 48 ಉಪನ್ಯಾಸಗಳು ತುಂಬಾ ಪರಿಣಾಮಕಾರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆದಿವೆ ಎಂಬ ಸತ್ಯವನ್ನು ಅರಿತುಕೊಂಡೆ ಮತ್ತು ನಾವು ಕೊನೆಯ ಉಪನ್ಯಾಸದಲ್ಲಿದ್ದೇವೆ ಮತ್ತು ಕೊನೆಯ ಉಪನ್ಯಾಸದ ಬಗ್ಗೆ ನಾನು ಯಾವ ಆಲೋಚನೆಗಳನ್ನು ಹೊಂದಿದ್ದೇನೆ ಮತ್ತು ನಾವು ಈ ಕೋರ್ಸ್ ಅನ್ನು ಮುಕ್ತಾಯಗೊಳಿಸಲಿದ್ದೇವೆ ಮಾನವ ಸಂಬಂಧಗಳ ವಿಷಯದಲ್ಲಿ ಮತ್ತು ವಿಶೇಷವಾಗಿ ನಂಬಿಕೆ ಮತ್ತು ಸಮಗ್ರತೆಯನ್ನು ಬೆಳೆಸುವ ವಿಷಯದಲ್ಲಿ ನಿಮ್ಮ ಜೀವನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನಿಮಗೆ ಕೆಲವು ಸಾಮಾನ್ಯ ಸಲಹೆಗಳನ್ನು ನೀಡುವುದರ ಹೊರತಾಗಿ ಬೇರೆ ಏನು ಎಂದು ನಾನು ಯೋಚಿಸಿದೆ ನಾನು ಇದನ್ನು ಪ್ರಾರಂಭಿಸುವ ಮೊದಲು ನಮ್ಮ ಹಿಂದಿನ ಉಪನ್ಯಾಸಕ್ಕೆ ಹಿಂತಿರುಗುತ್ತೇನೆ ಏಳನೇ ಮಾಡ್ಯೂಲ್ನಲ್ಲಿ ನಾನು ಓದುವ ಕಲೆಯ ಮೇಲೆ ಕೇಂದ್ರೀಕರಿಸಿ ನಿಮಗೆ ಪರಿಣಾಮಕಾರಿ ಓದುವ ಕೆಲವು ತಂತ್ರಗಳನ್ನು ಕಲಿಸಿದೆ ಪೂರ್ವವೀಕ್ಷಣೆ ಮತ್ತು ಮಾದರಿಯೊಂದಿಗೆ ಪ್ರಾರಂಭಿಸಿ ಪರಿಣಾಮಕಾರಿ ಓದುವಿಕೆಗೆ ನಿಮಗೆ ಸಹಾಯ ಮಾಡುವ ಕೆಲವು ಪ್ರಮುಖ ತಂತ್ರಗಳ ಮೇಲೆ ನಾನು ವಿಶೇಷವಾಗಿ ಗಮನ ಕೇಂದ್ರೀಕರಿಸಿದ್ದೇನೆ ನೀವು ಓದಲು ಇಷ್ಟಪಡದ ವಿಷಯಗಳನ್ನು ತೆಗೆದುಹಾಕಲು ಮತ್ತು ನೀವು ಓದಲು ಇಷ್ಟಪಡುವದನ್ನು ಆಯ್ಕೆ ಮಾಡಲು ಪೂರ್ವವೀಕ್ಷಣೆಯು ನಿಮಗೆ ಸಹಾಯ ಮಾಡುತ್ತದೆ ವಿಶೇಷವಾಗಿ ಉದ್ದವಾಗಿದ್ದರೆ ಮತ್ತು ಓದಲು ಸಮಯವಿಲ್ಲದಿದ್ದರೆ ಮಾಡಬಹುದು ಆದ್ದರಿಂದ ಮೊದಲ ಎರಡು ಪ್ಯಾರಾಗಳನ್ನು ಮಾತ್ರ ಓದುವ ಮತ್ತು ಉಳಿದ ಪ್ಯಾರಾಗಳ ಮೊದಲ ಮತ್ತು ಕೊನೆಯ ವಾಕ್ಯಗಳನ್ನು ಮಾತ್ರ ಓದುವ ಮತ್ತು ಕೊನೆಯ ಎರಡು ಪ್ಯಾರಾಗಳನ್ನು ಮಾತ್ರ ಓದುವ ತಂತ್ರವನ್ನು ಅನುಸರಿಸಿ ಆದರೆ ಬ್ಯಾಕ್ ಫ್ಲಾಪ್ ಮತ್ತು ಪುಸ್ತಕದಲ್ಲಿ ಬರೆಯಲಾದ ವಿಮರ್ಶಾತ್ಮಕ ವಿಮರ್ಶೆಗಳ ಬಗ್ಗೆ ಸಣ್ಣ ಸಣ್ಣ ಮಾಹಿತಿಯಂತಹ ಇತರ ಪೂರ್ವವೀಕ್ಷಣೆ ಸಾಧ್ಯತೆಗಳಿಂದ ನೀವು ಕೆಲವು ಸಾಮಾನ್ಯ ಮಾಹಿತಿಯನ್ನು ಸಹ ಸಂಗ್ರಹಿಸುತ್ತೀರಿ ನಂತರ ನಾನು ಸ್ಕಿಮ್ಮಿಂಗ್ ಬಗ್ಗೆ ಮಾತನಾಡಿದೆ ಸ್ಕಿಮ್ಮಿಂಗ್ ಎಂದರೆ ಕೀವರ್ಡ್ಗಳನ್ನು ತ್ವರಿತವಾಗಿ ನೋಡುವುದು ಮತ್ತು ಅವುಗಳನ್ನು ಗುರುತಿಸಲು ಪ್ರಯತ್ನಿಸುವುದು ಸಾಮಾನ್ಯವಾಗಿ ಕೀವರ್ಡ್ಗಳನ್ನು ಸಾಮಯಿಕ ವಾಕ್ಯಗಳಲ್ಲಿ ಮರೆಮಾಡಲಾಗುತ್ತದೆ ಮತ್ತು ಕೆಲವೊಮ್ಮೆ ಅವು ಪ್ರಮುಖ ಪದಗಳಾಗಿವೆ ಮತ್ತು ನೀವು ಅದನ್ನು ತೆಗೆದುಹಾಕಿದರೆ ಇಡೀ ವಾಕ್ಯವು ಬೀಳುತ್ತದೆ ಅದು ಯಾವುದೇ ಅರ್ಥವನ್ನು ನೀಡುವುದಿಲ್ಲ ಪತ್ರಿಕೆಗಳು ನಿಯತಕಾಲಿಕೆಗಳು ಪ್ರವಾಸ ಕೈಪಿಡಿಗಳು ಅಥವಾ ಯಾವುದೇ ಲಘು ಓದುವ ವಿಷಯ ಅಥವಾ ನೀವು ಲಘುವಾಗಿ ಓದಲು ಬಯಸುವ ಯಾವುದೇ ಪುಸ್ತಕವನ್ನು ಓದಲು ಮತ್ತು ಆ ಸ್ಕಿಮ್ಮಿಂಗ್ನ ಸಾರಾಂಶವೇನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸ್ಕಿಮ್ಮಿಂಗ್ ಬಹಳ ಸಹಾಯಕವಾಗಿದೆ ಕೆಲವು ಅಂಕಿಗಳು ಅಥವಾ ಹೆಸರುಗಳು ಅಥವಾ ಕೆಲವು ದಿನಾಂಕಗಳು ಅಥವಾ ಕೆಲವು ಸಮಯ ಅಥವಾ ಕೆಲವು ವಯಸ್ಸು ಅಥವಾ ವರ್ಷದಂತಹ ನಿರ್ದಿಷ್ಟ ಮಾಹಿತಿಯನ್ನು ಹುಡುಕಲು ನೀವು ಪಠ್ಯವನ್ನು ತ್ವರಿತವಾಗಿ ಓದಲು ಬಯಸಿದರೆ ಸ್ಕ್ಯಾನಿಂಗ್ ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಅದನ್ನು ತ್ವರಿತವಾಗಿ ಮಾಡಲು ಸ್ಕ್ಯಾನಿಂಗ್ ನಿಮಗೆ ಸಹಾಯ ಮಾಡುತ್ತದೆ ನಾನು ನಿಮಗೆ ಕಲಿಸಿದ ಮುಂದಿನ ಪ್ರಮುಖ ಓದುವ ತಂತ್ರವೆಂದರೆ ನೀವು ಓದುವಾಗ ಕ್ಲಸ್ಟರಿಂಗ್ ಮಾಡುವುದು ಏಕೆಂದರೆ ನಮ್ಮಲ್ಲಿ ಹೆಚ್ಚಿನವರು ಪದದಿಂದ ಪದವನ್ನು ಓದುವ ಮೂಲಕ ಅಥವಾ ಅಕ್ಷರದಿಂದ ಅಕ್ಷರವನ್ನು ಓದುವ ಮೂಲಕ ಬಹಳ ಕೆಟ್ಟ ರೀತಿಯಲ್ಲಿ ಓದುವುದನ್ನು ಬೆಳೆಸಿಕೊಂಡಿದ್ದೇವೆ ಮತ್ತು ಈ ಅಭ್ಯಾಸದಿಂದಾಗಿ ನಮ್ಮ ಓದುವಿಕೆಯು ವೇಗವಾಗಿ ಪ್ರಗತಿ ಹೊಂದಲು ಆಗುವುದಿಲ್ಲ ನಮ್ಮ ಕಣ್ಣುಗಳನ್ನು ಬಳಸಲು ಪ್ರಯತ್ನಿಸುವ ಮೂಲಕ ಗುಂಪುಗಳಲ್ಲಿ ಪದಗಳನ್ನು ಆಕರ್ಷಿಸುವ ಮೂಲಕ ನಾವು ಈ ಅಭ್ಯಾಸವನ್ನು ಕೊಲ್ಲಬೇಕು ಈಗ ನಾನು ನಿಮಗೆ ಕೆಲವು ವಿವರಣಾತ್ಮಕ ಉದಾಹರಣೆಗಳನ್ನು ನೀಡಿದಂತೆ ಗುಂಪುಗಳಲ್ಲಿ ಪದಗಳನ್ನು ಆಕರ್ಷಿಸಲು ನಿಮಗೆ ಸಾಧ್ಯವಾದರೆ ನೀವು ಓದಲು ಪ್ರಯತ್ನಿಸುತ್ತಿರುವ ಯಾವುದಾದರೂ ಅದು ಹಗುರವಾಗಿದೆಯೇ ಅಥವಾ ಕಠಿಣವಾಗಿದೆಯೇ ಅದು ಉದ್ದವಾಗಿದೆಯೇ ಅಥವಾ ಚಿಕ್ಕದಾಗಿದೆಯೇ ಎಂಬುದರ ಬಗ್ಗೆ ತ್ವರಿತ ಮತ್ತು ಸಂಪೂರ್ಣ ಗ್ರಹಿಕೆಯನ್ನು ಪಡೆಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ಆದಾಗ್ಯೂ ನೀವು ನಿಜವಾಗಿಯೂ ವೃತ್ತಿಪರ ಓದುಗರಾಗುವುದಿಲ್ಲ ನೀವು ಓದುವ ಕೆಲವು ಕಾದಂಬರಿಗಳಲ್ಲಿ ಅಥವಾ ನೀವು ಓದುವ ಕೆಲವು ಗಂಭೀರ ತಾತ್ವಿಕ ಪುಸ್ತಕಗಳಲ್ಲಿ ನಿಕಟ ಓದುವ ಬಗ್ಗೆ ಏನನ್ನಾದರೂ ಮಾಡಲು ಪ್ರಯತ್ನಿಸದ ಹೊರತು ನೀವು ಅತ್ಯಂತ ಶಕ್ತಿಶಾಲಿ ಓದುಗರಾಗುವುದಿಲ್ಲ ಟಿ ಎಸ್ ಎಲಿಯಟ್ ಅವರ ಒಂದು ಸಾಲು ಇದೆ ಅದು ಏಪ್ರಿಲ್ ಅತ್ಯಂತ ಕ್ರೂರ ತಿಂಗಳು ಎಂದು ಹೇಳುತ್ತದೆ ಪ್ರತಿ ಹೂವುಗಳು ಎಲ್ಲಾ ಹೂವುಗಳು ಏಕೆ ಎಂದು ಸೂಚಿಸುತ್ತದೆ ಏಕೆ ಅವರು ಇದು ಅತ್ಯಂತ ಕ್ರೂರ ತಿಂಗಳು ಎಂದು ಹೇಳುತ್ತಿದ್ದಾರೆ ಇದು ನಿಮಗೆ ಮತ್ತಷ್ಟು ಯೋಚಿಸಲು ಹೆಚ್ಚಿನ ಅವಕಾಶವನ್ನು ನೀಡುತ್ತದೆ ಮತ್ತು ಅವರು ವಿಶ್ವ ಯುದ್ಧಗಳ ಸಮಯದಲ್ಲಿ ಏನಾಯಿತು ಎಂಬುದನ್ನು ಚಿತ್ರಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ನಂತರ ಅವರು ಅದರ ಪರಿಣಾಮವನ್ನು ತರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಆದ್ದರಿಂದ ಏಪ್ರಿಲ್ ಕೂಡ ಮಿಶ್ರಣವಾಗಿದೆ ನಂತರ ಅವರು ಆಸೆಯೊಂದಿಗೆ ನೆನಪು ಎಂದು ಹೇಳುತ್ತಾರೆ ಆದ್ದರಿಂದ ಸತ್ತ ಜನರು ಮತ್ತು ನಂತರ ಬೇರುಗಳು ಅದರಿಂದ ಹೊರಬರುತ್ತವೆ ಆದ್ದರಿಂದ ಈ ಸಮಾಧಿ ಮತ್ತು ನಂತರ ಪುನರುತ್ಥಾನವಿದೆ ಆದ್ದರಿಂದ ಈ ರೀತಿಯ ಥೀಮ್ ಅನ್ನು ಹೊರತರಲಾಗಿದೆ ಆದ್ದರಿಂದ ಅವನು ತನ್ನ ಕವಿತೆಯನ್ನು ಮೊದಲ ವಾಕ್ಯದಲ್ಲಿಯೇ ತುಂಬಲು ಪ್ರಾರಂಭಿಸುತ್ತಾನೆ 1984 ರಲ್ಲಿ ಜಾರ್ಜ್ ಆರ್ವೆಲ್ ಆದ್ದರಿಂದ ಕಾದಂಬರಿಯ ಆರಂಭದಲ್ಲಿ ಗಡಿಯಾರವು ಹದಿಮೂರು ಹೊಡೆಯುತ್ತದೆ ಈಗ ಹನ್ನೆರಡರ ಬದಲಿಗೆ ಹದಿಮೂರು ಹೊಡೆಯುವುದು ನಮ್ಮ ಗಮನವನ್ನು ತಕ್ಷಣವೇ ನೆನಪಿಸುವ ಸಂಗತಿಯಾಗಿದೆ ನೀವು ಆಳವಾಗಿ ಯೋಚಿಸುವಾಗ ಹನ್ನೆರಡು ಬದಲಿಗೆ ಹದಿಮೂರು ಹೊಡೆಯುವುದು ಏಕೆ ಮತ್ತು ನಂತರ ನೀವು ಪಠ್ಯವನ್ನು ಮತ್ತಷ್ಟು ಪರಿಶೀಲಿಸಿದಾಗ ಹದಿಮೂರು ಅವರು ಈ ಗಡಿಯಾರವನ್ನು ಬಳಸುವ ಕಡಲ ಸೇನಾ ವಲಯಗಳಲ್ಲಿ ಮಾತ್ರ ಸಂಭವಿಸುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳುತ್ತೀರಿ ಆದ್ದರಿಂದ ಮೊದಲ ಸಾಲಿನಲ್ಲಿ ಸೇನೆ ಅಥವಾ ಮಿಲಿಟರಿ ಈ ರೀತಿಯ ಗಡಿಯಾರವನ್ನು ಬಳಸುತ್ತಿರುವಾಗ ಮಾತ್ರ ಈಗ ಒನ್ ಓ ಕ್ಲಾಕ್ ಅಥವಾ ಒನ್ ಪಿಎಂ ಅಥವಾ ಎಎಂ ಎಂದು ಹೇಳುವ ಬದಲು ಬರಹಗಾರನು ನನ್ನ ಕಾದಂಬರಿಯಿಂದ ಸರ್ವಾಧಿಕಾರಿ ಸೆಟಪ್ ಅನ್ನು ನಿರೀಕ್ಷಿಸಬಹುದು ಎಂದು ಸೂಚಿಸಲು ಪ್ರಯತ್ನಿಸುತ್ತಿದ್ದಾನೆ ಇದು ಸರ್ವಾಧಿಕಾರಿ ಸಮಾಜದ ಬಗ್ಗೆ ಇದು ಸಂಪೂರ್ಣವಾಗಿ ಮಿಲಿಟರಿ ಸೆಟಪ್ನಿಂದ ಪ್ರಾಬಲ್ಯ ಹೊಂದಿರುವ ಮತ್ತು ವಾಕ್ ಸ್ವಾತಂತ್ರ್ಯವಿಲ್ಲದ ಸಮಾಜದ ಬಗ್ಗೆ ಆಗಿದೆ ಈಗ ಅವನು ಕೇವಲ ಹದಿಮೂರು ಪದದಿಂದ ಹೇಗೆ ಸೂಚಿಸುತ್ತಿದ್ದಾನೆ ಎಂಬುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಒಳಗಿನ ಮತ್ತು ಆಳವಾದ ಅರ್ಥಗಳನ್ನು ತಿಳಿಯಲು ಅದರ ಅರ್ಥವನ್ನು ತಿಳಿದುಕೊಳ್ಳಲು ನೀವು ನಿಕಟವಾಗಿ ಓದಬೇಕು ವಾಸ್ತವವಾಗಿ ಆರಂಭದಲ್ಲಿ ನಿಕಟವಾಗಿ ಓದಲು ನೀವು ಓದಲು ಆಸಕ್ತಿ ಹೊಂದಿರುವ ಈ ಕೆಲವು ಪುಸ್ತಕಗಳಲ್ಲಿ ಲಭ್ಯವಿರುವ ವಿಮರ್ಶಾತ್ಮಕ ವಸ್ತುಗಳನ್ನು ಸಹ ಓದಬಹುದು ಒಂದೋ ನೀವು ಮೊದಲು ವಿಮರ್ಶಾತ್ಮಕ ವಸ್ತುಗಳನ್ನು ಓದಿ ಮತ್ತು ಈ ಕಾದಂಬರಿಗಳಿಗೆ ಹೋಗಿ ಅಥವಾ ಕಾದಂಬರಿಗಳನ್ನು ಓದಿ ಮತ್ತು ನಂತರ ಎರಡೂ ರೀತಿಯಲ್ಲಿ ಓದಿ ಅದು ನಿಮ್ಮ ಓದುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ನಂತರ ಈ ಸಾಹಿತ್ಯ ಅಥವಾ ತಾತ್ವಿಕ ವಸ್ತುಗಳನ್ನು ಪ್ರಶಂಸಿಸುವ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಅದರ ಕೊನೆಯಲ್ಲಿ ನೀವು ಒಂದು ಆರೋಗ್ಯಕರ ವ್ಯಸನವನ್ನು ಬೆಳೆಸಿಕೊಳ್ಳಲು ಬಯಸಿದರೆ ಅದು ಓದುವಂತಿರಬೇಕು ಎಂದು ನಾನು ಸಲಹೆ ನೀಡಿದ್ದೇನೆ ಆದ್ದರಿಂದ ಇಪ್ಪತ್ತನಾಲ್ಕು ಪದಗಳನ್ನು ಏಳು ಪದಗಳಾಗಿ ಓದಿ ಆದರೆ ಕನಿಷ್ಠ ಒಂದು ದಿನದಲ್ಲಿ ಮೂರು ಗಂಟೆಗಳ ಕಾಲ ಓದುವತ್ತ ಗಮನ ಹರಿಸಿ ಆದ್ದರಿಂದ ಅದು ನಿಮ್ಮನ್ನು ನಿಜವಾಗಿಯೂ ಜ್ಞಾನವುಳ್ಳ ಬುದ್ಧಿವಂತ ವ್ಯಕ್ತಿಯಾಗಿ ವಿದ್ವಾಂಸರಾಗಿ ಮತ್ತು ಉತ್ಕೃಷ್ಟ ವಿದ್ವಾಂಸರನ್ನಾಗಿ ಮಾಡುತ್ತದೆ ಆದ್ದರಿಂದ ಈ ಓದುವ ಅಭ್ಯಾಸವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಿ ಟಿವಿ ನಿಮಗೆ ಸಹಾಯ ಮಾಡುವುದಿಲ್ಲ ಅಥವಾ ವೀಡಿಯೊದಲ್ಲಿ ಏನನ್ನೂ ನೋಡುವುದು ನಿಮಗೆ ಸಹಾಯ ಮಾಡುವುದಿಲ್ಲ ಈ ಪ್ರೋಗ್ರಾಂ ಅನ್ನು ನಾವು ವೀಡಿಯೊದಲ್ಲಿ ನೀಡುತ್ತಿದ್ದೇವೆ ಏಕೆಂದರೆ ಕೇವಲ ದೂರವನ್ನು ತೆಗೆದುಹಾಕಲು ಆದರೆ ಆದರ್ಶಪ್ರಾಯವಾಗಿ ಹೇಳುವುದಾದರೆ ನೀವು ಹೆಚ್ಚು ಕಲಿಯುತ್ತೀರಿ ಆದ್ದರಿಂದ ನೀವು ನಿಮ್ಮ ಸ್ವಂತ ವೇಗದಲ್ಲಿ ಅನುಗುಣವಾದ ವಿಷಯಗಳನ್ನು ಓದಲು ಸಾಧ್ಯವಾದರೆ ಮತ್ತು ನಾವು ಅದನ್ನು ಸ್ವಯಂ ಒಳಗೊಂಡಿರುವ ವೀಡಿಯೊಗಳಾಗಿ ಮಾಡಿದ್ದರೂ ಇದನ್ನು ಹೊರತುಪಡಿಸಿ ಇದರಿಂದ ತೃಪ್ತರಾಗಬೇಡಿ ಏನನ್ನಾದರೂ ಓದುವಲ್ಲಿ ನಿಮ್ಮ ಸ್ವಂತ ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಿ ನಾನು ಕೊನೆಯಲ್ಲಿ ಬಿಟ್ಟುಹೋದ ಮುಂದಿನ ಸುವರ್ಣ ನಿಯಮವೆಂದರೆ ನಿಮಗೆ ಆಸಕ್ತಿಯಿರುವ ಯಾವುದನ್ನಾದರೂ ನೀವು ಓದಿದರೆ ನೀವು ಓದಲು ಪ್ರಾರಂಭಿಸುವ ಯಾವುದನ್ನಾದರೂ ಅದನ್ನು ಮುಗಿಸಲು ಪ್ರಯತ್ನಿಸಿ ಆದ್ದರಿಂದ ಅದನ್ನು ಮಧ್ಯದಲ್ಲಿ ಬಿಡಬೇಡಿ ಆದ್ದರಿಂದ ಇದು ಯಶಸ್ಸಿಗೆ ಮತ್ತೊಂದು ಕೀಲಿಯಾಗಿದೆ ಅದು ಓದುವಿಕೆಯ ಬಗ್ಗೆ ಇದು ನೀವು ಅಭಿವೃದ್ಧಿಪಡಿಸಬೇಕಾದ ಮೂಲಭೂತ ಕೌಶಲ್ಯವಾಗಿದೆ ಮತ್ತು ನಂತರ ನಿಮ್ಮ ಇತರ ಮೃದು ಕೌಶಲ್ಯಗಳನ್ನು ಉತ್ತೇಜಿಸಲು ಅದನ್ನು ಪರಿಣಾಮಕಾರಿಯಾಗಿ ಬಳಸಬೇಕು ಅದು ಮತ್ತೆ ಸಂವಹನಕ್ಕೆ ಸಂಬಂಧಿಸಿದೆ ಉದಾಹರಣೆಗೆ ಬರೆಯುವುದು ಮಾತನಾಡುವುದು ಮತ್ತು ಕೇಳುವುದು

ಮತ್ತು ವೈಫಲ್ಯಕ್ಕೆ ಮಾನವ ಸಂಬಂಧಗಳು ಕೊಡುಗೆ ನೀಡುತ್ತವೆ ಎಂದು ಆರಂಭದಲ್ಲಿ ನಾನು ನಿಮಗೆ ಹೇಳಿದ್ದೆ ನಿಮ್ಮ ಸುತ್ತಲಿನ ಜನರು ನಿಮಗೆ ಯಶಸ್ಸನ್ನು ನೀಡುತ್ತಾರೆ ಮತ್ತು ನಿಮ್ಮ ವೈಫಲ್ಯಕ್ಕೆ ನಿಮ್ಮ ಸುತ್ತಲಿನ ಜನರು ಕೊಡುಗೆ ನೀಡುತ್ತಾರೆ ಇದು ನಿಮ್ಮ ಸಂತೋಷ ಅಥವಾ ದುಃಖ ಎರಡೂ ಮಾನವ ಸಂಬಂಧಗಳ ಕೊಡುಗೆಯಾಗಿದೆ ಯಾವುದೇ ವಿಷಾದವಿಲ್ಲದೆ ಬಹಳ ಸಾಮರಸ್ಯದ ಜೀವನವನ್ನು ನಡೆಸುವುದು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸುವುದು ನಿಮ್ಮ ಮಾನವ ಸಂಬಂಧಗಳ ಮೇಲೆ ಅವಲಂಬಿತವಾಗಿರುವ ಈಗ ಹಿಂದಿನದರ ಬಗ್ಗೆ ನನ್ನ ಗಮನವು ಮಾನವ ಸಂಬಂಧಗಳ ಮೇಲೆ ಇರುವ ಈ ಮಾಡ್ಯೂಲ್ ಅನ್ನು ನೋಡೋಣ ಮತ್ತು ಇಲ್ಲಿ ನಾನು ಮೊದಲು ಪ್ರಾರಂಭಿಸಿದ ಕೆಲವು ಅಂಶಗಳನ್ನು ನೀವು ನೆನಪಿಸಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಆದರೆ ನಾನು ಮಾನವ ಸಂಬಂಧಗಳ ಕೆಲವು ಇತರ ಅಂಶಗಳನ್ನು ಹೈಲೈಟ್ ಮಾಡಲು ಬಯಸುತ್ತೇನೆ ನಿಮ್ಮ ಯಶಸ್ಸು ಪಶ್ಚಾತ್ತಾಪವಿಲ್ಲದ ಜೀವನವನ್ನು ನಡೆಸುವುದು ನಿಮ್ಮ ಮಾನವ ಸಂಬಂಧವು ವಿಫಲವಾದ ಕ್ಷಣ ಆದ್ದರಿಂದ ನೀವು ವೈವಾಹಿಕ ಸಂಬಂಧಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ಯೋಚಿಸುತ್ತೀರಿ ಜನರು ವಿಚ್ಛೇದನಕ್ಕೆ ಹೋಗುತ್ತಾರೆ ಈಗ ಮಾನವ ಸಂಬಂಧಗಳ ವಿಷಯದಲ್ಲಿ ಎಲ್ಲವೂ ವಿಫಲವಾಗಿವೆ ಆದ್ದರಿಂದ ಇದನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಉತ್ತಮ ಮಾನವ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುವ ಒಂದು ಸುವರ್ಣ ನಿಯಮವೆಂದರೆ ಇತರರನ್ನು ನೀವು ಆ ಜನರಿಂದ ಸಾಮಾನ್ಯವಾಗಿ ಹೇಗೆ ಪರಿಗಣಿಸಬೇಕೆಂದು ಬಯಸುತ್ತೀರಿ ಎಂಬುದನ್ನು ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಇತರರು ನಿಮ್ಮನ್ನು ಗೌರವಿಸಬೇಕೆಂದು ನೀವು ಬಯಸಿದರೆ ನೀವು ಅವರನ್ನು ಗೌರವಿಸಬೇಕು ಇತರರು ನಿಮ್ಮನ್ನು ಪ್ರೀತಿಸಬೇಕೆಂದು ನೀವು ಬಯಸಿದರೆ ನೀವು ಅವರನ್ನು ಪ್ರೀತಿಸಬೇಕು ಇತರರು ನಿಮ್ಮ ಬಗ್ಗೆ ಸಹಾನುಭೂತಿ ಹೊಂದಬೇಕೆಂದು ನೀವು ಬಯಸಿದರೆ ನೀವು ಸಹಾನುಭೂತಿ ಹೊಂದಿರಬೇಕು ಮತ್ತು ನೀವು ಸಹಾನುಭೂತಿ ತೋರಿಸಬೇಕು ಆದ್ದರಿಂದ ನಿರ್ಣಾಯಕ ಸಂದರ್ಭಗಳಲ್ಲಿ ಇತರರು ನಿಮಗೆ ಸಹಾಯ ಮಾಡಬೇಕೆಂದು ನೀವು ಬಯಸಿದರೆ ನೀವು ಮೊದಲು ಸಹಾಯವನ್ನು ನೀಡಬೇಕು ಆದ್ದರಿಂದ ಇದು ಮಾನವ ಸಂಬಂಧಗಳಲ್ಲಿ ಕೆಲಸ ಮಾಡುವ ಮತ್ತು ಯಾವಾಗಲೂ ಇತರರಿಗೆ ಗೌರವಿಸುವ ಪರಸ್ಪರ ಕಾರಣ ಮತ್ತು ಪರಿಣಾಮದ ರೀತಿಯ ವಿಷಯವಾಗಿದೆ ಇತರರು ನಿಮ್ಮನ್ನು ಘನತೆಯಿಂದ ನಡೆಸಿಕೊಳ್ಳಬೇಕೆಂದು ನೀವು ಬಯಸಿದರೆ ಮತ್ತು ಅವರು ನಿಮ್ಮ ಆತ್ಮಗೌರವಕ್ಕೆ ಹಾನಿ ಮಾಡುವುದನ್ನು ನೀವು ಬಯಸದಿದ್ದರೆ ಇತರರಿಗೂ ಅದೇ ವಿಷಯವನ್ನು ನೀಡಿ ಯಾವುದೇ ಸಂಬಂಧಗಳಲ್ಲಿ ಅಧಿಕಾರದ ಹೋರಾಟಗಳನ್ನು ತರಬೇಡಿ ನೀವು ಅರ್ಥಮಾಡಿಕೊಂಡರೆ ಅದು ಗೆಲುವಿನ ಸೋಲಿನ ಪರಿಸ್ಥಿತಿಗೆ ಕಾರಣವಾಗುತ್ತದೆ ನಂತರ ನೀವು ಗೆಲ್ಲುತ್ತೀರಿ ಎಂದು ನೀವು ಭಾವಿಸಿದರೆ ನೀವು ಯಾವಾಗಲೂ ಮಾನವ ಸಂಬಂಧಗಳಲ್ಲಿ ಸೋಲುತ್ತೀರಿ ನೀವು ನಿಮ್ಮ ಬಾಸ್ ಅನ್ನು ಗೆಲ್ಲುತ್ತೀರಿ ಎಂದು ನೀವು ಭಾವಿಸಿದರೆ ಆದರೆ ನೀವು ಮತ್ತೆ ನಿಮ್ಮ ಕೆಲಸವನ್ನು ಕಳೆದುಕೊಳ್ಳುತ್ತೀರಿ ನೀವು ನಿಮ್ಮ ಹೆಂಡತಿಯನ್ನು ಗೆಲ್ಲುತ್ತೀರಿ ಎಂದು ನೀವು ಭಾವಿಸಿದರೆ ಅದು ವಿಚ್ಛೇದನಕ್ಕೆ ಕಾರಣವಾಗಬಹುದು ನೀವು ನಿಮ್ಮ ಮಗ ಅಥವಾ ಮಗಳನ್ನು ಮತ್ತೆ ಗೆದ್ದಿದ್ದೀರಿ ಎಂದು ನೀವು ಭಾವಿಸಿದರೆ ಅದು ಮತ್ತಷ್ಟು ಸಂವಹನ ಅಂತರ ಮತ್ತು ಸಂಬಂಧಗಳ ವಿಘಟನೆಗೆ ಕಾರಣವಾಗಬಹುದು ಆದ್ದರಿಂದ ಇದು ಮಾನವ ಸಂಬಂಧಗಳ ವಿಷಯದಲ್ಲಿ ಗೆಲುವು ಸಾಧಿಸಬೇಕು ಆದ್ದರಿಂದ ಅಧಿಕಾರದ ಹೋರಾಟಗಳನ್ನು ಬಳಸಬೇಡಿ ನೀವು ಪವರ್ ಅನ್ನು ಬಳಸಬೇಕಾಗಿದ್ದರೆ ಜಾನ್ ಆಸ್ಟನ್ ಏನು ಹೇಳುತ್ತಾರೆಂಬುದನ್ನು ನೆನಪಿನಲ್ಲಿಡಿ ಪವರ್ ಎಂದರೆ ಉತ್ತಮ ಬಳಕೆಯ ಶಕ್ತಿಯನ್ನು ಮಾಡುವ ಸಾಮರ್ಥ್ಯ ನೀವು ಪ್ರಬಲ ಸ್ಥಾನದಲ್ಲಿದ್ದರೆ ಕೆಲವೊಮ್ಮೆ ಆ ಸ್ಥಾನವೇ ನಿಮಗೆ ಸ್ವಲ್ಪ ಶಕ್ತಿಯನ್ನು ನೀಡುತ್ತದೆ ನೀವು ಹಿರಿಯ ವಿದ್ಯಾರ್ಥಿಯಾಗಿದ್ದರೆ ಆ ಸ್ಥಾನವು ನಿಮಗೆ ಶಕ್ತಿಯನ್ನು ನೀಡುತ್ತಿದೆ ನೀವು ಪತಿಯಾಗಿದ್ದರೆ ಅದು ನಿಮಗೆ ಶಕ್ತಿಯನ್ನು ನೀಡುತ್ತಿದೆ ನೀವು ಪತ್ನಿಯಾಗಿದ್ದರೆ ಅದು ನಿಮಗೆ ಶಕ್ತಿಯನ್ನು ನೀಡುತ್ತಿದೆ ನೀವು ತಾಯಿಯಾಗಿದ್ದರೆ ಅದು ನಿಮಗೆ ಶಕ್ತಿಯನ್ನು ನೀಡುತ್ತಿದೆ ಈಗ ನಿಮ್ಮ ಸುತ್ತಲಿನ ಜನರನ್ನು ಸಶಕ್ತಗೊಳಿಸಲು ಈ ಶಕ್ತಿಯನ್ನು ಬಳಸಿ ಆದ್ದರಿಂದ ನೀವು ಉನ್ನತ ಶ್ರೇಣಿಯಲ್ಲಿದ್ದರೆ ಬೆಂಬಲ ನೀಡುವ ವಿಷಯದಲ್ಲಿ ಅವರನ್ನು ಸಬಲೀಕರಣಗೊಳಿಸುವ ದೃಷ್ಟಿಯಿಂದ ಕೆಳಮಟ್ಟದಲ್ಲಿರುವವರನ್ನು ಬೆಳೆಸಲು ಪ್ರಯತ್ನಿಸಿ ಆಗಾಗ್ಗೆ ಪುರುಷ ಮಹಿಳೆಯ ಸಂಬಂಧದ ವಿಷಯದಲ್ಲಿ ವಿಶ್ವಾಸವನ್ನು ನಿರ್ಮಿಸಲಾಗುವುದಿಲ್ಲ ಆದ್ದರಿಂದ ಅದು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಒಮ್ಮೆ ಒಬ್ಬ ಪುರುಷ ಮತ್ತು ಮಹಿಳೆ ಒಂದೇ ಮನೆಯಲ್ಲಿ ಗಂಡ ಮತ್ತು ಹೆಂಡತಿಯಾಗಿ ವಾಸಿಸಲು ನಿರ್ಧರಿಸಿದರು ಹಣಕಾಸಿನ ವಹಿವಾಟುಗಳನ್ನು ಪರಸ್ಪರ ಮರೆಮಾಡಲಾಗಿದೆ ಹಣವನ್ನು ಸಾಮಾನ್ಯ ಸ್ಥಳದಲ್ಲಿ ಇಡಲಾಗುವುದಿಲ್ಲ ಅಲ್ಲಿ ಇಬ್ಬರೂ ಅದನ್ನು ಯಾವಾಗ ಬೇಕಾದರೂ ಬಳಸಬಹುದು ನಿಮ್ಮ ಹಣ ನನ್ನ ಹಣ ಬರುತ್ತದೆ ಎಂಬ ಮಾತು ಬರುತ್ತದೆ ನೀವು ನಿಮ್ಮ ಹಣವನ್ನು ಇದಕ್ಕಾಗಿ ಬಳಸುತ್ತೀರಿ ಇದಕ್ಕಾಗಿ ನಾನು ನನ್ನ ಹಣವನ್ನು ಬಳಸುತ್ತೇನೆ ಆ ದುಬಾರಿ ಉಡುಗೊರೆಯನ್ನು ಖರೀದಿಸಲು ನಾನು ನನ್ನ ಹಣವನ್ನು ಬಳಸುವಾಗ ನನ್ನನ್ನು ಕೇಳಲು ನೀವು ಯಾರು ಅದನ್ನು ಮಾಡಲು ನನ್ನನ್ನು ತಡೆಯಲು ನೀವು ಯಾರು ಆದ್ದರಿಂದ ಈ ರೀತಿಯ ಚರ್ಚೆಯು ವಿಶ್ವಾಸದಲ್ಲಿ ಸಾಮಾನ್ಯವಾಗಿ ನಿರ್ಮಿಸಬೇಕಾದ ವಿಷಯವಾಗಿ ಬಂದಾಗ ಅದು ಬರುತ್ತದೆ ಆದ್ದರಿಂದ ಘರ್ಷಣೆ ಬರುತ್ತದೆ ವಾಸ್ತವವಾಗಿ ಈ ಸಂಬಂಧಗಳಲ್ಲಿ ಸಂಬಂಧವು ಸ್ಥಿರವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸುವ ಪ್ರಮುಖ ಮಾರ್ಗವೆಂದರೆ ಅವರು ಹಣದ ಬಗ್ಗೆ ಹೇಗೆ ಮಾತನಾಡುತ್ತಿದ್ದಾರೆ ಅವರು ಹಣದಿಂದ ಹೇಗೆ ಮುಕ್ತರಾಗಿದ್ದಾರೆ ಎಂಬುದನ್ನು ನೋಡುವುದು ಮಕ್ಕಳು ತಂದೆ ಅಥವಾ ತಂದೆಯ ಜೇಬಿನಿಂದ ಅಥವಾ ತಾಯಿಯ ಕೈಚೀಲದಿಂದ ಹಣವನ್ನು ಕದಿಯದ ಸ್ಥಳದಲ್ಲಿ ಹಣವನ್ನು ಸುರಕ್ಷಿತವಾಗಿ ಇಡಬಹುದೇ ಮಕ್ಕಳು ಮೋಸ ಮಾಡುವುದಿಲ್ಲ ಅಥವಾ ಹೆಂಡತಿ ಗಂಡನ ಜೇಬಿನಿಂದ ಹಣವನ್ನು ತೆಗೆದುಕೊಳ್ಳುತ್ತಿಲ್ಲ ಅಥವಾ ಗಂಡನು ಹೆಂಡತಿಗೆ ಎಟಿಎಂ ಪಿನ್ ನೀಡಲು ಹೆದರುತ್ತಾನೆ ಈಗ ಇವು ನಂಬಿಕೆಯ ಮಟ್ಟಗಳಾಗಿವೆ ಈಗ ಒಮ್ಮೆ ನೀವು ನಂಬಿಕೆಯನ್ನು ಬೆಳೆಸಲು ಬಯಸಿದರೆ ನೀವು ನಂಬಬೇಕು ಮತ್ತು ನಂತರ ನಂಬಿಕೆಯು ನೀವು ಮೊದಲು ನೀಡಬೇಕಾದ ವಿಷಯವಾಗಿದೆ ನೀವು ವಿಶ್ವಾಸಾರ್ಹರಾಗಿರಬೇಕು ಇದರಿಂದ ನೀವು ನಿಜವಾಗಿಯೂ ಇತರ ವ್ಯಕ್ತಿಯನ್ನು ಸಹ ವಿಶ್ವಾಸಾರ್ಹರನ್ನಾಗಿ ಮಾಡಬಹುದು ಇದು ಪೋಷಕರು ಮತ್ತು ಮಕ್ಕಳ ನಡುವೆ ನಡೆಯಬೇಕು ಆದ್ದರಿಂದ ಅವರು ಪರಸ್ಪರ ನಂಬಲು ಸಾಧ್ಯವಾಗಬೇಕು ಎಲ್ಲಾ ನಂತರ ಪೋಷಕರು ಕೆಲವು ಕೆಲಸಗಳನ್ನು ಉತ್ತಮ ಉದ್ದೇಶದಿಂದ ಮಾಡುತ್ತಿದ್ದಾರೆ ಎಂಬುದನ್ನು ಮಕ್ಕಳು ಅರಿತುಕೊಳ್ಳಬೇಕು ಮತ್ತು ಪೋಷಕರು ಮಕ್ಕಳು ಅಥವಾ ಅವರ ಮಕ್ಕಳು ಮತ್ತು ಅವರು ತಪ್ಪುಗಳನ್ನು ಮಾಡುವುದಿಲ್ಲ ಮತ್ತು ಅವರು ತಮ್ಮ ಅನುಮಾನಗಳು ಮತ್ತು ಅನುಮಾನಗಳ ಬದಲಿಗೆ ನೈತಿಕವಾಗಿ ಸರಿಯಾಗಿರಬಹುದು ಎಂಬುದನ್ನು ಅರಿತುಕೊಳ್ಳಬೇಕು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧವನ್ನು ಮತ್ತೊಮ್ಮೆ ನಂಬಿಕೆಯ ದೃಷ್ಟಿಯಿಂದ ಕಾಪಾಡಿಕೊಳ್ಳಬೇಕು ವ್ಯವಸ್ಥಾಪಕರು ಮತ್ತು ಕಾರ್ಮಿಕರು ವಿಶ್ವಾಸವನ್ನು ಎರಡೂ ಕಡೆಗಳಲ್ಲಿ ನಿರ್ಮಿಸುವುದು ಬಹಳ ಮುಖ್ಯ ವ್ಯವಸ್ಥಾಪಕರು ಮತ್ತು ಕಾರ್ಮಿಕರು ಎರಡೂ ಕಡೆ ಅದರೊಂದಿಗೆ ನೀವು ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ಸಹ ಪ್ರಯತ್ನಿಸಬೇಕು ಸಮಗ್ರತೆಯು ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದೆ ವಿಷಯಗಳನ್ನು ನೈತಿಕವಾಗಿ ಸರಿ ತಪ್ಪು ಎಂದು ಇಟ್ಟುಕೊಳ್ಳುವ ನಿಮ್ಮ ಸಾಮರ್ಥ್ಯಕ್ಕೆ ಸಂಬಂಧಿಸಿದೆ ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆಗೆ ಸಂಬಂಧಿಸಿದೆ ಇದು ನಿಮ್ಮ ಆಧ್ಯಾತ್ಮಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದೆ ಹಣ ಕಳೆದುಹೋದಾಗ ಅಥವಾ ಸಂಪತ್ತು ಕಳೆದುಹೋದಾಗ ಏನನ್ನೂ ಕಳೆದುಕೊಳ್ಳುವುದಿಲ್ಲ ಏಕೆಂದರೆ ನೀವು ಯಾವಾಗಲೂ ಸಂಪತ್ತನ್ನು ಮರಳಿ ಪಡೆಯಬಹುದು ಎಂದು ಹೇಳಲಾಗುತ್ತದೆ ಆದರೆ ಆರೋಗ್ಯವು ಕಳೆದುಹೋದಾಗ ಏನೋ ಕಳೆದುಹೋಗುತ್ತದೆ ಮತ್ತು ವ್ಯಕ್ತಿತ್ವವು ಕಳೆದುಹೋದಾಗ ಎಲ್ಲವೂ ಕಳೆದುಹೋಗುತ್ತದೆ ಒಂದು ಪಾತ್ರವನ್ನು ನಿರ್ಮಿಸಲು ಆ ಪಾತ್ರವನ್ನು ಸಮಗ್ರತೆಯಿಂದ ನಿರ್ಮಿಸಲು ಮತ್ತು ಅದಕ್ಕೆ ವಿಶ್ವಾಸವನ್ನು ಸೇರಿಸಲು ಕೆಲವೊಮ್ಮೆ ವರ್ಷಗಳೇ ಬೇಕಾಗುತ್ತವೆ ನೀವು ಸಂಬಂಧವನ್ನು ಬೆಳೆಸಲು 10 ವರ್ಷಗಳು 20 ವರ್ಷಗಳು 30 ವರ್ಷಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಂತರ ಅದನ್ನು ಸಮಗ್ರತೆ ಮತ್ತು ವಿಶ್ವಾಸದಿಂದ ನಿರ್ಮಿಸಬಹುದು ಆದರೆ ಸೆಕೆಂಡಿನ ಭಾಗವಾಗಿ ಛಿದ್ರವಾಗುತ್ತದೆ ಆದ್ದರಿಂದ ಸಮಗ್ರತೆಯನ್ನು ನಿರ್ಮಿಸುವಾಗ ಅದು ಪಾತ್ರ ಮತ್ತು ತತ್ವಗಳ ವಿಷಯದಲ್ಲಿ ನೈತಿಕ ಸ್ಥಿರತೆಯನ್ನು ಸೂಚಿಸುತ್ತದೆ ಆದರೆ ನೀವು ಅನುಸರಿಸದ ಯಾವುದನ್ನಾದರೂ ಎಂದಿಗೂ ಬೋಧಿಸಬೇಡಿ ನೀವು ಮನೆಯಲ್ಲಿ ಕುಡಿಯುತ್ತಿದ್ದರೆ ಅಥವಾ ನೀವು ಹೊರಗೆ ಕುಡಿಯುತ್ತಿದ್ದರೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಹೆಂಡತಿಗೆ ಕುಡಿಯಬಾರದು ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಅದು ಕೆಟ್ಟ ವಿಷಯ ಎಂದು ನಿಮಗೆ ತಿಳಿದಿದೆ ಆದರೆ ನೀವು ನಿಮಗಾಗಿ ಮಾಡುತ್ತಿದ್ದೀರಿ ನೀವು ಧೂಮಪಾನ ಮಾಡುತ್ತಿದ್ದರೆ ನೀವು ಧೂಮಪಾನವನ್ನು ನಿಲ್ಲಿಸಿ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಮಹಾತ್ಮ ಗಾಂಧಿಯವರೊಂದಿಗಿನ ಒಂದು ಘಟನೆಯನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ಅದು ನಿಮಗೆಲ್ಲರಿಗೂ ತಿಳಿದಿರಬಹುದು ತಾಯಿ ಗಾಂಧಿಯವರ ಬಳಿಗೆ ಹೋಗಿ ನಂತರ ತಮ್ಮ ಮಗ ತುಂಬಾ ಸಿಹಿತಿಂಡಿಗಳನ್ನು ತಿನ್ನುತ್ತಿದ್ದಾನೆ ಎಂದು ಹೇಳಿದರು ಆದ್ದರಿಂದ ಗಾಂಧಿಗೆ ಅವರು ಹೇಳಿದರು ನೀವು ಅವನಿಗೆ ಹೇಳಿದರೆ ಅವನು ಅದನ್ನು ನಿಲ್ಲಿಸುತ್ತಾನೆ ಆದ್ದರಿಂದ ನೀವು 3 ದಿನಗಳ ನಂತರ ಬರಬಹುದೇ ಎಂದು ಗಾಂಧಿ ಆಕೆಗೆ ಹೇಳಿದರು ಆದ್ದರಿಂದ ಅವಳು ಸರಿ ಎಂದು ಹೇಳಿದಳು ಅವರು 3 ದಿನಗಳ ನಂತರ ಬಂದರು ಮತ್ತು ನಂತರ ಗಾಂಧಿಯವರು ದಯವಿಟ್ಟು ಅತಿಯಾದ ಸಿಹಿತಿಂಡಿಗಳನ್ನು ತಿನ್ನುವುದನ್ನು ನಿಲ್ಲಿಸಿ ಎಂದು ಹೇಳಿದರು ಇದು ನಿಮಗೆ ಒಳ್ಳೆಯದಲ್ಲ ಸಕ್ಕರೆ ಅಷ್ಟು ಒಳ್ಳೆಯದಲ್ಲ ಆದ್ದರಿಂದ ಮಗ ಹೇಳಿದ ಆದರೆ ತಾಯಿ ಆಶ್ಚರ್ಯಚಕಿತರಾದರು ನೀವು ಇದನ್ನು 3 ದಿನಗಳ ಹಿಂದೆಯೇ ಹೇಳಬಹುದಿತ್ತು ಎಂದು ಅವರು ಗಾಂಧೀಜಿಯವರನ್ನು ಕೇಳಿದರು ನೀವು ಈಗ ಹೇಳುತ್ತಿರುವ ಸರಳ ವಿಷಯವನ್ನು ಹೇಳಲು ಈ 3 ದಿನಗಳ ಸಮಯವನ್ನು ಏಕೆ ತೆಗೆದುಕೊಂಡಿರಿ ಆದ್ದರಿಂದ ಗಾಂಧೀಜಿಯವರು 3 ದಿನಗಳ ಮೊದಲು ನನಗೆ ಸಿಹಿತಿಂಡಿಗಳ ಬಗ್ಗೆ ಒಲವಿತ್ತು ಎಂದು ಹೇಳಿದರು ನನಗೆ ಸಿಹಿತಿಂಡಿಗಳನ್ನು ವಿರೋಧಿಸಲು ಸಾಧ್ಯವಾಗಲಿಲ್ಲ ಮತ್ತು ನಾನು ಸಾಕಷ್ಟು ಸಕ್ಕರೆಯನ್ನು ತೆಗೆದುಕೊಳ್ಳುತ್ತಿದ್ದೆ ನಾನು ಅವನಿಗೆ ಇದನ್ನು ಹೇಳುವ ಮೊದಲು ನನ್ನ ಪಾತ್ರವನ್ನು ಬಲಪಡಿಸಲು ಬಯಸಿದ್ದೆ ನಾನು ಈ ಸಿಹಿತಿಂಡಿಗಳನ್ನು ತಿನ್ನುವುದನ್ನು ನಿಲ್ಲಿಸಲು ಸಾಧ್ಯವಾಗುತ್ತದೆಯೇ ಎಂದು ಪ್ರಯತ್ನಿಸಲು ಬಯಸಿದ್ದೆ ಈಗ ಕನಿಷ್ಠ 3 ದಿನಗಳಾದ ಮೇಲೆ ನಾನು ಸಂಪೂರ್ಣವಾಗಿ ನಿಲ್ಲಿಸಿದ್ದೇನೆ ಅವನು ಅದನ್ನು ತಿನ್ನುವುದನ್ನು ನಿಲ್ಲಿಸಬೇಕು ಎಂದು ಹೇಳಲು ನನಗೆ ನೈತಿಕ ಶಕ್ತಿ ಇದೆ ಸಮಗ್ರತೆಯನ್ನು ಹೇಗೆ ನಿರ್ಮಿಸಲಾಗಿದೆ ಎಂಬುದನ್ನು ನೋಡಿ ಇದು ತತ್ವಗಳು ಮತ್ತು ಚಾರಿತ್ರ್ಯ ನೈತಿಕ ಸ್ಥಿರತೆಗಳಲ್ಲಿ ನಿರ್ಮಿಸಲ್ಪಟ್ಟಿದೆ ಮತ್ತು ಅವೆಲ್ಲವೂ ಪರಸ್ಪರ ಸಂಬಂಧ ಹೊಂದಿವೆ ನೀವು ಬೋಧಿಸದಿದ್ದಾಗ ನೀವು ಏನನ್ನು ಅಭ್ಯಾಸ ಮಾಡುವುದಿಲ್ಲ ಯಾರಾದರೂ ಒಳ್ಳೆಯದನ್ನು ಅಭ್ಯಾಸ ಮಾಡಬೇಕೆಂದು ನೀವು ನಿಜವಾಗಿಯೂ ಬಯಸಿದರೆ ನೀವು ಅದನ್ನು ಮಾಡಿ ನಂತರ ನೀವು ಯಾರಿಗೂ ಹೇಳಬೇಕಾಗಿಲ್ಲ ಆದ್ದರಿಂದ ನೀವು ಉದಾಹರಣೆಯನ್ನು ನೀಡುತ್ತೀರಿ ನೀವು ಮಾದರಿಯಾಗುತ್ತೀರಿ ಮತ್ತು ನಂತರ ಜನರು ಸ್ಫೂರ್ತಿ ಪಡೆಯುತ್ತಾರೆ ಆದ್ದರಿಂದ ಒಂದು ಉದಾಹರಣೆಯನ್ನು ಹೊಂದಿಸಲು ಇದು ಅತ್ಯುತ್ತಮ ಮಾರ್ಗವಾಗಿದೆ ನೀವು ಅದನ್ನು ಅಭಿವೃದ್ಧಿಪಡಿಸಲು ಮತ್ತು ನಿರ್ಮಿಸಲು ಪ್ರಯತ್ನಿಸಿದಾಗ ಈ ನಂಬಿಕೆ ಮತ್ತು ಸಮಗ್ರತೆಯನ್ನು ಹೇಗೆ ಉಳಿಸಿಕೊಳ್ಳುವುದು ಇದು ತುಂಬಾ ಕಷ್ಟಕರವೆಂದು ತೋರುತ್ತಿದೆ ಆದರೆ ಇದು ಅಸಾಧ್ಯವಲ್ಲ ಕೆಲವು ಹೆಚ್ಚಿನ ಮಾನದಂಡಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ವರ್ಷಗಳ ಕಾಲ ಕಟ್ಟಿದ ಯಾರೊಬ್ಬರ ನಂಬಿಕೆಯನ್ನು ಎಂದಿಗೂ ಮುರಿಯಬೇಡಿ ನೀವು ಕಂಪನಿಯನ್ನು ಪ್ರತಿನಿಧಿಸುತ್ತಿರಲಿ ಕಂಪನಿಯು ಸದ್ಭಾವನೆಯನ್ನು ಬೆಳೆಸುತ್ತಿದೆ ನೀವು ಕುಟುಂಬವನ್ನು ಪ್ರತಿನಿಧಿಸುತ್ತಿರಲಿ ನೀವು ಸ್ನೇಹಿತರನ್ನು ಪ್ರತಿನಿಧಿಸುತ್ತಿರಲಿ ನೀವು ಪೀರ್ ಗುಂಪುಗಳಲ್ಲಿರಲಿ ನೀವು ಕೆಲವು ಸಹೋದ್ಯೋಗಿಗಳನ್ನು ಪ್ರತಿನಿಧಿಸುತ್ತಿರಲಿ ವರ್ಷಗಳಿಂದ ನಿರ್ಮಿಸಲಾದ ಯಾರೊಬ್ಬರ ನಂಬಿಕೆಯನ್ನು ಎಂದಿಗೂ ಮುರಿಯಬೇಡಿ ನೀವು ಯಾವುದೇ ಹಣವನ್ನು ಯಾವುದೇ ಪ್ರಯೋಜನವನ್ನು ಪಡೆದರೂ ಅದು ನಂಬಿಕೆಯನ್ನು ಮುರಿಯಲು ಯೋಗ್ಯವಲ್ಲ ಏಕೆಂದರೆ ನೀವು ನಂಬಿಕೆಯನ್ನು ಮುರಿದಾಗ ನೀವು ಆ ವ್ಯಕ್ತಿಯನ್ನು ಹಾನಿಗೊಳಿಸುವುದಷ್ಟೇ ಅಲ್ಲ ನೀವು ನಿರುತ್ಸಾಹಗೊಳಿಸುವುದಷ್ಟೇ ಅಲ್ಲ ಆ ವ್ಯಕ್ತಿಗೆ ಹತಾಶೆಯನ್ನು ಉಂಟುಮಾಡುತ್ತೀರಿ ಆ ವ್ಯಕ್ತಿಯನ್ನು ಅಸಮಾಧಾನಗೊಳಿಸುತ್ತೀರಿ ನೀವು ಆ ವ್ಯಕ್ತಿಯನ್ನು ನೋಯಿಸುವುದಷ್ಟೇ ಅಲ್ಲ ಆದರೆ ಅಂತಿಮವಾಗಿ ನಿಮ್ಮಲ್ಲಿ ಏನೋ ಕಡಿಮೆಯಾಗಿದೆ ಎಂದು ನೀವು ಅರಿತುಕೊಳ್ಳುತ್ತೀರಿ ಇದು ನಿಮ್ಮನ್ನು ಕಡಿಮೆ ಮಾಡಿದೆ ನಿಮ್ಮ ಸ್ವಂತ ನಿರೀಕ್ಷೆಗಳಲ್ಲಿ ನೀವು ಕಡಿಮೆಯಾಗುತ್ತೀರಿ ಮತ್ತು ಆ ಗೌರವದ ಮಟ್ಟವು ಕಡಿಮೆಯಾಗಿದೆ ನೀವು ತಪ್ಪು ಮಾಡಿದ್ದೀರಿ ಮತ್ತು ನಂತರ ತಿದ್ದುಪಡಿಗಳನ್ನು ಮಾಡಲು ಯಾವುದೇ ಮಾರ್ಗವಿಲ್ಲ ಎಂದು ನೀವು ಅರಿತುಕೊಳ್ಳುತ್ತೀರಿ ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದೀರಿ ಅದಕ್ಕಾಗಿಯೇ ನೀವು ಹಠಾತ್ ಪ್ರವೃತ್ತಿಯ ಕ್ಷಣಗಳಲ್ಲಿ ಯಾರನ್ನೂ ನಿರಾಸೆಗೊಳಿಸಬಾರದು ಉದ್ವೇಗದಿಂದ ನೀವು ಯಾವುದೋ ವಸ್ತುವಿನಿಂದ ಆಕರ್ಷಿತರಾಗುತ್ತೀರಿ ನೀವು ಏನನ್ನಾದರೂ ಮಾಡಲು ಬಯಸುತ್ತೀರಿ ಮತ್ತು ನೀವು ನಂಬಿಕೆಯನ್ನ ನಿರ್ಮಿಸಿದ ಯಾರನ್ನಾದರೂ ನಿರಾಸೆಗೊಳಿಸುವ ವೆಚ್ಚದಲ್ಲಿ ನೆನಪಿಡಿ ನಾನು ಮೊದಲೇ ಹೇಳಿದಂತೆ ಪರಿಸ್ಥಿತಿಯು ನಿಮ್ಮನ್ನು ಪ್ರೇರೇಪಿಸುವುದಿಲ್ಲ ಪರಿಸ್ಥಿತಿಯಿಂದಾಗಿ ನಾನು ಬಲಿಪಶುವಾಗಿದ್ದೇನೆ ಎಂದು ನೀವು ಹೇಳಲು ಸಾಧ್ಯವಿಲ್ಲ ಸನ್ನಿವೇಶವು ನಿಜವಾಗಿಯೂ ನಿಮ್ಮನ್ನು ಬಹಿರಂಗಪಡಿಸುತ್ತದೆ ಇದು ನಿರ್ಣಾಯಕ ಕ್ಷಣಗಳಲ್ಲಿ ನಿಮ್ಮೊಳಗೆ ಅಂತಃಕರಣವನ್ನು ತರುತ್ತದೆ ಅದಕ್ಕಾಗಿಯೇ ಸಂದರ್ಶನಗಳಲ್ಲಿ ಅವರು ಈ ಪರಿಸ್ಥಿತಿಯ ಪ್ರತಿಕ್ರಿಯೆ ಪರೀಕ್ಷೆಯನ್ನು ಹೊಂದಿರುತ್ತಾರೆ ಅವರು ನಿಮ್ಮನ್ನು ಒತ್ತಡಕ್ಕೆ ಸಿಲುಕಿಸುತ್ತಾರೆ ಅವರು ತುಂಬಾ ಕಠಿಣ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಾರೆ ಅದರ ಮೂಲಕ ನೀವು ನಿಮ್ಮಲ್ಲಿರುವ ಅತ್ಯುತ್ತಮ ಅಥವಾ ಕೆಟ್ಟದ್ದನ್ನು ತರಬಹುದು ಆದ್ದರಿಂದ ಪರಿಸ್ಥಿತಿಯು ನಿಮ್ಮನ್ನು ಅಸಹಜ ರೀತಿಯಲ್ಲಿ ವರ್ತಿಸುವಂತೆ ಒತ್ತಾಯಿಸಿದಾಗ ನೀವು ಮಾಡದ ಅಸಹಜ ರೀತಿಯಲ್ಲಿ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ವಿಶೇಷವಾಗಿ ನೀವು ಯಾರಿಗಾದರೂ ದ್ರೋಹ ಮಾಡಲು ನಿರ್ಧರಿಸುತ್ತಿದ್ದರೆ ನೀವು ಯಾರಿಗಾದರೂ ಅನ್ಯಾಯ ಮಾಡಲು ನಿರ್ಧರಿಸುತ್ತಿದ್ದರೆ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಯು ನಿಮಗೆ ಅದೇ ರೀತಿ ಮಾಡುತ್ತಾರೆಯೇ ಎಂದು ನಿಮ್ಮನ್ನು ಕೇಳಿಕೊಳ್ಳಿ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಯು ನಿಮಗೆ ಅದೇ ರೀತಿ ಮಾಡಿದರೆ ಒಂದು ಅರ್ಥದಲ್ಲಿ ನೀವು ಹಾಗೆ ಮಾಡುವುದನ್ನು ಸಮರ್ಥಿಸಿಕೊಳ್ಳಬಹುದು ಆದಾಗ್ಯೂ ನೀವು ಇನ್ನೂ ಕುಂಟ ಕ್ಷಮೆಯನ್ನು ಹೊಂದಬಹುದು ಎಂದು ನಾನು ಹೇಳುವುದಿಲ್ಲ ಆದರೆ ಆ ವ್ಯಕ್ತಿಯು ನಿಮಗೆ ಆ ರೀತಿಯಲ್ಲಿ ಪ್ರತಿಕ್ರಿಯಿಸುವುದಿಲ್ಲ ಎಂದು ನಿಮಗೆ 200 ಪ್ರತಿಶತ ಖಚಿತವಾಗಿ ತಿಳಿದಿದ್ದರೆ ನೀವು ಈಗ ಪ್ರತಿಕ್ರಿಯಿಸುವ ರೀತಿಯಲ್ಲಿ ಆ ವ್ಯಕ್ತಿಗೆ ಆ ಅನರ್ಹವಾದ ನಡವಳಿಕೆಯನ್ನು ನೀಡುವಲ್ಲಿ ನೀವು ಸಂಪೂರ್ಣವಾಗಿ ನ್ಯಾಯಸಮ್ಮತವಲ್ಲ ಅದು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಏಕೆಂದರೆ ಆ ಕ್ಷಣದಲ್ಲಿ ಆ ವ್ಯಕ್ತಿಯು ದುರ್ಬಲ ಪರಿಸ್ಥಿತಿಯಲ್ಲಿದ್ದಾನೆ ಮತ್ತು ನೀವು ಅದನ್ನು ನಿಜವಾಗಿಯೂ ಬಳಸಿಕೊಳ್ಳುತ್ತಿದ್ದೀರಿ ಅಪರಾಧ ಮತ್ತು ಶಿಕ್ಷೆಯಲ್ಲಿ ಫ್ಯೋಡರ್ ದಾಸ್ತೋವ್ಸ್ಕಿ ಇದು ಮಾನವ ದಬ್ಬಾಳಿಕೆ ಮತ್ತು ದಮನದ ಬಗ್ಗೆ ಬಹಳ ಆಸಕ್ತಿದಾಯಕ ಬಹಿರಂಗವಾಗಿದೆ ಆದ್ದರಿಂದ ಇನ್ನೊಬ್ಬ ದುಷ್ಟ ವ್ಯಕ್ತಿಯಿಂದ ಚಿತ್ರಹಿಂಸೆಗೊಳಗಾದ ಒಬ್ಬ ಮುಗ್ಧ ವ್ಯಕ್ತಿ ಇದ್ದಾನೆ ಆದರೆ ಹೊಡೆದ ಚಿತ್ರಹಿಂಸೆಗೊಳಗಾದ ಬಲಿಪಶುವಾದ ಆ ಮುಗ್ಧ ವ್ಯಕ್ತಿಯು ಈ ವ್ಯಕ್ತಿ ನನ್ನನ್ನು ಏಕೆ ಹೊಡೆಯುತ್ತಿದ್ದಾನೆ ಎಂದು ತನ್ನ ಮನಸ್ಸಿನಲ್ಲಿ ಯೋಚಿಸುತ್ತಾನೆ ಮತ್ತು ನಂತರ ನಾನು ಅಸಹಾಯಕನಾಗಿದ್ದೇನೆ ಮತ್ತು ನನಗೆ ಸಹಾಯ ಮಾಡಲು ಯಾರೂ ಇಲ್ಲ ನನ್ನ ದುರ್ಬಲ ಕ್ಷಣದಲ್ಲಿ ನನ್ನ ಮೇಲೆ ದಾಳಿ ಮಾಡುತ್ತಿದ್ದೇನೆ ಎಂದು ಅವನು ಯೋಚಿಸುತ್ತಿರುವಾಗ ಮತ್ತು ಅವನು ಹೇಳುವ ಆಲೋಚನೆಯೇ ದುರ್ಬಲ ಪರಿಸ್ಥಿತಿಗಳಲ್ಲಿ ದಬ್ಬಾಳಿಕೆ ಮಾಡಲು ಪ್ರಯತ್ನಿಸುತ್ತಿರುವ ಇನ್ನೊಬ್ಬ ವ್ಯಕ್ತಿಗೆ ಹಾನಿಯನ್ನುಂಟು ಮಾಡುತ್ತದೆ ಎಂಬ ಆಲೋಚನೆಯೂ ಸಹ ಲೇಖಕನು ಹೇಳುತ್ತಾನೆ ಆದ್ದರಿಂದ ಅದನ್ನು ನೆನಪಿನಲ್ಲಿಡಿ ಮತ್ತು ಒಟ್ಟಾರೆ ಮಾನವ ಸ್ವಭಾವವೆಂದರೆ ಜನರು ಉದಾರರಾಗುತ್ತಾರೆ ಜನರು ವಿಷಯಗಳನ್ನು ಮರೆತುಬಿಡುತ್ತಾರೆ ಆದರೆ ನಂತರ ನೀವು ಅವರಿಗಾಗಿ ಮಾಡಿದ ತಪ್ಪುಗಳನ್ನು ಅವರು ಎಂದಿಗೂ ಕ್ಷಮಿಸುವುದಿಲ್ಲ ಆದ್ದರಿಂದ ಅವರು ಕೂಡ ಹೊಂದಾಣಿಕೆ ಮಾಡಿಕೊಳ್ಳಬಹುದು ಮತ್ತು ನಂತರ ಅವರು ಅದನ್ನು ಮುಂದುವರಿಸಬಹುದು ಅದಕ್ಕಾಗಿಯೇ ನೀವು ಕೆಲವು ದುಷ್ಕೃತ್ಯಗಳನ್ನು ಮಾಡುವಲ್ಲಿ ವಿಶೇಷವಾಗಿ ನಂಬಿಕೆ ಮತ್ತು ಸಮಗ್ರತೆಗೆ ಸಂಬಂಧಿಸಿದ ಸಂಬಂಧಗಳ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು ಜೀವನದಲ್ಲಿ ಮತ್ತೊಮ್ಮೆ ನೆನಪಿಡಿ ಯಾವುದೇ ಮುರಿದ ವಸ್ತುಗಳಿಗೆ ನೀವು ತ್ವರಿತ ಪರಿಹಾರವನ್ನು ಹೊಂದಿಲ್ಲ ಮತ್ತು ಅಲ್ಲಿ ಸಹ ಅದು ಮುರಿದ ಹೃದಯಗಳನ್ನು ಹೊರತುಪಡಿಸಿ ಎಲ್ಲವನ್ನೂ ಸರಿಪಡಿಸಬಹುದು ಎಂದು ಬರೆಯಲಾಗುತ್ತದೆ ಅದು ಅವರಿಗೆ ಜಾಹೀರಾತಾಗಿದೆ ಆದ್ದರಿಂದ ಮುರಿದ ಹೃದಯಗಳು ಮತ್ತು ವಿಶೇಷವಾಗಿ ನೀವು ಅದಕ್ಕೆ ಜವಾಬ್ದಾರರಾಗಿದ್ದರೆ ಯಾವುದೇ ಅಂಟು ಅದನ್ನು ಸರಿಪಡಿಸಲು ಸಾಧ್ಯವಿಲ್ಲ ಏಕೆಂದರೆ ಹೃದಯವು ಕೆಲವು ಬಾಹ್ಯ ಏಜೆಂಟ್ಗಳೊಂದಿಗೆ ಸರಿಪಡಿಸಲಾಗದ ಭಾವನಾತ್ಮಕ ವಿಷಯವಾಗಿದೆ ಮಾನವ ಸಂಬಂಧಗಳು ಭಾವನೆಗಳಿಂದ ಕೂಡಿರುತ್ತವೆ ಮತ್ತು ನಂತರ ಭಾವನೆಗಳು ನಮ್ಮ ಸ್ವಂತ ಕಿರಣಗಳು ಮತ್ತು ಬೇಲಿಗಳಲ್ಲಿ ಸರಿಪಡಿಸಬಹುದಾದ ಅಥವಾ ಬದಲಾಯಿಸಬಹುದಾದ ವಸ್ತುಗಳಂತಲ್ಲ ಜೀವನದಲ್ಲಿ ರಿವೈಂಡ್ ಅಥವಾ ಫಾಸ್ಟ್ ಫಾರ್ವರ್ಡ್ ಬಟನ್ ಇಲ್ಲ ಓಹ್ ನಾನು ಈಗ ಈ ವ್ಯಕ್ತಿಯನ್ನು ನೋಯಿಸುತ್ತೇನೆ ಎಂದು ನೀವು ಯೋಚಿಸಲು ಸಾಧ್ಯವಿಲ್ಲ ಆದರೆ ನಾನು ಹಿಂತಿರುಗಿ ನಂತರ ಎಲ್ಲವನ್ನೂ ವಿಂಗಡಿಸುತ್ತೇನೆ ಇಲ್ಲ ನೀವು ಆ ಕ್ಷಣಕ್ಕೆ ಹಿಂತಿರುಗಿ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ನಾನು ವೇಗವಾಗಿ ಮುಂದುವರಿಯುತ್ತೇನೆ ಎಂದು ನೀವು ಯೋಚಿಸಲು ಸಾಧ್ಯವಿಲ್ಲ ನಾನು ಭವಿಷ್ಯದ ಸಮಯಕ್ಕೆ ಹೋಗುತ್ತೇನೆ ಮತ್ತು ಈ ಎಲ್ಲ ವಿಷಯಗಳಿಗೆ ನಾನು ತಿದ್ದುಪಡಿ ಮಾಡುವ ಎಲ್ಲವನ್ನೂ ಬದಲಾಯಿಸುತ್ತೇನೆ ಪ್ರಸ್ತುತವು ನಿರ್ಣಾಯಕವಾಗಿದೆ ಎಂಬುದನ್ನು ನೀವು ಅರಿತುಕೊಳ್ಳಬೇಕು ಮತ್ತು ನೀವು ಪ್ರಸ್ತುತದಲ್ಲಿ ಮತ್ತು ಈ ಕ್ಷಣದಲ್ಲಿ ಬದುಕಲು ಕಲಿಯಬೇಕು ನೀವು ನಿಮ್ಮ ಬಗ್ಗೆ ಪ್ರಾಮಾಣಿಕರಾಗಿದ್ದರೆ ಮತ್ತು ನಿಮ್ಮ ಸುತ್ತಲಿನ ಜನರೊಂದಿಗೆ ನಿಮ್ಮನ್ನು ಒಗ್ಗೂಡಿಸಲು ನಿಮಗೆ ಸಾಧ್ಯವಾದರೆ ನಿಮ್ಮ ಭೂತಕಾಲವು ಯಾವುದೇ ತೊಂದರೆಯಿಲ್ಲದೆ ಹೋಗುತ್ತದೆ ಅದು ನಿಮ್ಮನ್ನು ಬೆನ್ನಟ್ಟುವುದಿಲ್ಲ ಮತ್ತು ನಿಮ್ಮ ಭವಿಷ್ಯವು ನಿಮ್ಮನ್ನು ಯಾವುದೇ ಆತಂಕದ ಪ್ರಜ್ಞೆಯಿಲ್ಲದೆ ಕರೆದೊಯ್ಯುತ್ತದೆ ಇತರರೊಂದಿಗೆ ವ್ಯವಹರಿಸುವ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಸಂಬಂಧಗಳ ವಿಷಯದಲ್ಲಿ ಎರಡು ಮೂರು ವಿಷಯಗಳು ಬಹಳ ನಿರ್ಣಾಯಕವಾಗಿವೆ ಪೋಷಕರು ತಮ್ಮ ಮಕ್ಕಳೊಂದಿಗೆ ಹೊಂದಿರುವ ಒಂದು ಮತ್ತು ಮಕ್ಕಳು ತಮ್ಮ ಪೋಷಕರೊಂದಿಗೆ ಹೊಂದಿರುವ ಒಂದು ನಿಮ್ಮಲ್ಲಿ ಅನೇಕರಿಗೆ ನಾನು ಹೇಳುತ್ತಿರುವ ಕಥೆಗಳು ಇಷ್ಟವಾಗಿರುವುದರಿಂದ ನಾನು ನಿಮಗೆ ಎರಡು ಅಥವಾ ಮೂರು ಕಥೆಗಳನ್ನು ಹೇಳುವ ಮೂಲಕ ಈ ಮಾಡ್ಯೂಲ್ ಅನ್ನು ಮತ್ತೆ ಕೊನೆಗೊಳಿಸಲು ಬಯಸುತ್ತೇನೆ ಕೆಲವೊಮ್ಮೆ ಪೋಷಕರು ತಮ್ಮ ನಿರೀಕ್ಷೆಗಳಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿರುತ್ತಾರೆ ಎಂಬುದನ್ನು ವಿವರಿಸುವುದು ಮೊದಲ ಕಥೆಯಾಗಿದೆ ತಂದೆ ಐಎಎಸ್ ಅಧಿಕಾರಿಯಾಗಲು ಬಯಸಿದ್ದರು ಆದರೆ ನಂತರ ನಾಲ್ಕನೇ ಐದನೇ ಪ್ರಯತ್ನದ ನಂತರವೂ ಅವರು ಆಗಲು ಸಾಧ್ಯವಾಗಲಿಲ್ಲ ತಂದೆ ಎಂಜಿನಿಯರ್ ಆಗಲು ಬಯಸಿದ್ದರು ತಂದೆ ವೈದ್ಯರಾಗಲು ಬಯಸಿದ್ದರು ತಂದೆ ಜೆ ಯಲ್ಲಿ ಉತ್ತೀರ್ಣರಾಗಲು ಬಯಸಿದ್ದರು ಮತ್ತು ನಂತರ ಅಖಿಲ ಭಾರತ ಮಟ್ಟದಲ್ಲಿ ಹತ್ತನೇ ಸ್ಥಾನ ಗಳಿಸಿದರು ಆದರೆ ತಂದೆ ಅಥವಾ ತಾಯಿ ಅವರ ನಿರೀಕ್ಷೆಗಳನ್ನು ಪೂರೈಸಲು ಸಾಧ್ಯವಾಗಲಿಲ್ಲ ಮತ್ತು ಅವರು ತಮ್ಮ ಅಪೂರ್ಣ ಮಹತ್ವಾಕಾಂಕ್ಷೆಗಳನ್ನು ಮತ್ತು ಹತಾಶೆಗಳನ್ನು ಹೊಂದಿದ್ದಾರೆ ತಮ್ಮ ಮಕ್ಕಳ ಮೇಲೆ ಆ ಈಡೇರದ ಮಹತ್ವಾಕಾಂಕ್ಷೆಗಳು ಮತ್ತು ಹತಾಶೆಗಳನ್ನು ನಂಬಲು ಅವರಿಗೆ ಯಾವುದೇ ಹಕ್ಕಿಲ್ಲ ಮತ್ತು ಅವರು ತಮ್ಮ ಮಹತ್ವಾಕಾಂಕ್ಷೆಗಳು ಮತ್ತು ಅವರ ಆಸೆಗಳು ಮತ್ತು ಅವರ ಆಂತರಿಕ ಇಚ್ಛೆಗಳಿಗೆ ಅನುಗುಣವಾಗಿ ಬೆಳೆಯಲು ಮತ್ತು ಅಭಿವೃದ್ಧಿಪಡಿಸಲು ಮಕ್ಕಳನ್ನು ಬಿಡಬೇಕು ಆದ್ದರಿಂದ ಇದು ಸುಮಾರು ತಂದೆ ಮತ್ತು ಮಗ ಅವರು ಕಾರಿನಲ್ಲಿ ಹೋಗುತ್ತಿದ್ದರು ಮತ್ತು ನಂತರ ಮಗ ಹೇಳಿದರು ತಂದೆ ಈ ಕಾರನ್ನು ಹಿಂದಿಕ್ಕಲು ಪ್ರಯತ್ನಿಸಿ ತಂದೆ ಪ್ರಯತ್ನಿಸಿದರು ಮತ್ತು ನಂತರ ಅವರು ಹೇಳಿದರು ಮಗ ಇದು ಬಿಎಂಡಬ್ಲ್ಯೂ ನಮ್ಮ ಕಾರು ಚಿಕ್ಕ ಹಳೆಯ ಮಾದರಿಯ ಕಾರು ಅದು ಈ ಕಾರನ್ನು ಸೋಲಿಸಲು ಸಾಧ್ಯವಿಲ್ಲ ತಂದೆ ಇದನ್ನು ಪ್ರಯತ್ನಿಸಿದರು ಮತ್ತು ನಂತರ ಅವನು ತುಂಬಾ ವೇಗವಾಗಿ ಪ್ರಯತ್ನಿಸುತ್ತಾನೆ ಮತ್ತು ನಂತರ ಅದು ಆಡಿ ಎಂದು ಅರಿತುಕೊಳ್ಳುತ್ತಾನೆ ಮತ್ತು ನಂತರ ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ತಂದೆ ನೀವು ಇದನ್ನು ಸಹ ಪ್ರಯತ್ನಿಸಿ ಆದ್ದರಿಂದ ಅವರು ಪ್ರಯತ್ನಿಸಿದರು ಮತ್ತು ನಂತರ ನಾನು ಇದನ್ನು ಮೀರಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ನಾಲ್ಕು ಐದು ಕಾರುಗಳು ಮಗ ಹೇಳಿದನು ಅವನಿಗೆ ಓವರ್ಟೇಕ್ ಮಾಡಲು ಸಾಧ್ಯವಿಲ್ಲ ಆಗ ಮಗ ಹೇಳಿದನು ತಂದೆ ನೀವು ಅದನ್ನು ಅರಿತುಕೊಂಡಾಗ ನಿಮ್ಮ ಕಾರು ಅಂತಹ ರೀತಿಯಲ್ಲಿ ನಿರ್ಮಿಸಲ್ಪಟ್ಟಿದೆ ಅದು ವೇಗದಲ್ಲಿ ಮಾತ್ರ ಹೋಗಬಹುದು ಹೆಚ್ಚು ವೇಗದಲ್ಲಿ ಹೋಗಬಹುದು ನೀವು ನನ್ನನ್ನು ಇತರರೊಂದಿಗೆ ಏಕೆ ಹೋಲಿಸುತ್ತೀರಿ ಆಗ ನೀವು ಓದುವಲ್ಲಿ ನಿಧಾನ ಎಂದು ನೀವು ಹೇಳುತ್ತೀರಿ ಮತ್ತು ನಿಮ್ಮ ನೆರೆಹೊರೆಯವರ ಮಗ ಓದುವಲ್ಲಿ ವೇಗವಾಗಿದೆ ಮತ್ತು ಕೌಶಲ್ಯಗಳನ್ನು ಎತ್ತಿಕೊಳ್ಳುವುದು ಎಂದು ಹೋಲಿಸುತ್ತೀರಿ ನೀವು ನನ್ನನ್ನು ಇತರರೊಂದಿಗೆ ಏಕೆ ಹೋಲಿಸುತ್ತೀರಿ ನಂತರ ತಂದೆ ತನ್ನ ತಪ್ಪನ್ನು ಅರಿತುಕೊಂಡನು ಮತ್ತು ನಂತರ ಕ್ಷಮಿಸಿ ಎಂದು ಹೇಳಿದನು ಆದರೆ ಅದು ಎಲ್ಲಾ ಪೋಷಕರಿಗೆ ವಿವರಣಾತ್ಮಕವಾದ ಸಂಗತಿಯಾಗಿದೆ ಮತ್ತು ಮಗುವಿನ ಮನಸ್ಥಿತಿಗೆ ಕೊಡುಗೆ ನೀಡುತ್ತಿರುವ ಒಂದು ರಚನೆ ಸಂಯೋಜನೆ ಆನುವಂಶಿಕ ಮೇಕ್ಅಪ್ ಇದೆ ಪರಿಸರವಿದೆ ಎಂದು ನಾವು ಅರಿತುಕೊಳ್ಳುವುದು ಒಂದು ಕಣ್ಣು ತೆರೆಯುವ ಸಂಗತಿಯಾಗಿದೆ ಪೋಷಕರ ಮನಸ್ಥಿತಿಯನ್ನು ಮಕ್ಕಳ ಮೇಲೆ ಹೇರುವುದು ನ್ಯಾಯೋಚಿತವಲ್ಲ ಮತ್ತು ನಂತರ ಅವರಿಗೆ ಹತಾಶೆಯನ್ನು ಉಂಟುಮಾಡಬಾರದು ಅಥವಾ ಅವರಿಗೆ ಆತಂಕವನ್ನುಂಟು ಮಾಡಬಾರದು ಎಂದು ನಾನು ನಿಮಗೆ ಈ ಕಥೆಯನ್ನು ಹೇಳಿದ್ದೇನೆ ಆದರೆ ಮುಂದಿನದು ಪೋಷಕರ ಕಡೆಯಿಂದ ವಿಶೇಷವಾಗಿ ಅವರು ಹಿರಿಯರಾದಾಗ ಇದು ನಿಮ್ಮ EQ SQ ಮಟ್ಟವನ್ನು ನಿರ್ಧರಿಸುತ್ತದೆ ಮತ್ತು ನೀವು ಹೊಂದಬಹುದಾದ ಎಲ್ಲಾ ಆದರ್ಶಪ್ರಾಯ ಗುಣಗಳ ವಿಷಯದಲ್ಲಿ ನಿಮ್ಮ ಇತರ ಅನೇಕ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವ ಅಭಿವೃದ್ಧಿಯನ್ನು ನಿರ್ಧರಿಸುತ್ತದೆ ಎಂದು ನಾನು ಹೇಳುತ್ತೇನೆ ನಾನು ಗಾಂಧೀಜಿಯವರ ಸತ್ಯದ ಬಗೆಗಿನ ನನ್ನ ಪ್ರಯೋಗವನ್ನು ಓದುತ್ತಿದ್ದಾಗ ಗಾಂಧೀಜಿಯವರ ವ್ಯಕ್ತಿತ್ವದ ಬಗ್ಗೆ ಆಘಾತಕ್ಕೊಳಗಾದ ಒಂದು ವಿಷಯವೆಂದರೆ ಅವರು ಯಾವಾಗಲೂ ಹಿರಿಯರ ತಪ್ಪುಗಳಿಗೆ ಕುರುಡರಾಗಿದ್ದರು ಅವರ ಮೇಲಿನ ಪ್ರೀತಿ ಮತ್ತು ಗೌರವದಿಂದ ಹೊರಬರುವ ಹಿರಿಯರ ತಪ್ಪುಗಳಿಗೆ ಅವರು ಯಾವಾಗಲೂ ಕುರುಡರಾಗಿದ್ದರು ಆದ್ದರಿಂದ ಹಿರಿಯರು ತಪ್ಪು ಮಾಡಿದರೆ ಅವರು ಅವರೆಲ್ಲರೂ ಒಬ್ಬರಿಗೊಬ್ಬರು ಸ್ಪರ್ಧಿಸುತ್ತಿದ್ದಾರೆ ಮತ್ತು ಹಿರಿಯರು ತಪ್ಪು ಮಾಡಿದರೂ ಸಹ ಕಳಪೆ ಜ್ಞಾಪಕಶಕ್ತಿಯಿಂದ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಸುತ್ತಮುತ್ತ ಇರುವ ಜನರು ತುಂಬಾ ಕೋಪಗೊಳ್ಳುತ್ತಾರೆ ಅವರು ಆ ವ್ಯಕ್ತಿಯ ಮೇಲೆ ಕೂಗುತ್ತಾರೆ ಮತ್ತು ಅವರು ಆ ವ್ಯಕ್ತಿಯನ್ನು ತುಂಬಾ ನರ್ವಸ್ ಮಾಡುತ್ತಾರೆ ಆ ಚೆಕ್ಗೆ ಸರಿಯಾಗಿ ಸಹಿ ಹಾಕಲು ಆಗದೆ ಪೆನ್ನು ಹಿಡಿಯಲು ಸಾಧ್ಯವಾಗದೆ ಮಗಳು ತುಂಬಾ ಸಿಟ್ಟಾಗಿ ಅಮ್ಮನನ್ನು ಬೈಯುತ್ತಿದ್ದ ಕಥೆ ಮತ್ತೆ ನೆನಪಿದೆ ಆದ್ದರಿಂದ ತಾಯಿ ಹೇಳುತ್ತಾಳೆ ನೀನು ನನ್ನ ಕೈ ಹಿಡಿಯಬಹುದೇ ನಾನು ಸಹಿ ಹಾಕಲು ಸಾಧ್ಯವಾಗುತ್ತದೆ ಮಗಳು ಸಿಟ್ಟಾಗುತ್ತಾಳೆ ನಾನು ಎಷ್ಟು ಬಾರಿ ಮಾಡಬೇಕು ನೀವು ಅದನ್ನು ಸುಲಭವಾಗಿ ಮಾಡುತ್ತೀರಿ ಎಂದು ನಿಮಗೆ ತಿಳಿದಿಲ್ಲವೇ ಎಂದು ಹೇಳುತ್ತಾಳೆ ಆಗ ತಾಯಿ ವಿನಯದಿಂದ ಹೇಳುತ್ತಾಳೆ ಆ ಮಗಳು ಕಲಿಯಲು ಪ್ರಾರಂಭಿಸಿದಾಗ ನಿನಗೆ ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ ನೂರಾರು ಬಾರಿ ನಾನು ನಿನ್ನ ಕೈಯನ್ನು ಹಿಡಿದಿದ್ದೇನೆ ಮತ್ತು ನಂತರ ನಾನು ನಿನಗೆ ಏನನ್ನೂ ಹೇಳಲಿಲ್ಲ ಆದ್ದರಿಂದ ಮಕ್ಕಳು ತಾವು ಸ್ವತಂತ್ರರಾಗುವ ಮಟ್ಟವನ್ನು ತಲುಪಿದಾಗ ಅವರು ತಮ್ಮ ಪೋಷಕರಿಗಿಂತ ಹೆಚ್ಚು ಜನಪ್ರಿಯರು ಮತ್ತು ಹೆಚ್ಚು ಯಶಸ್ವಿಯಾದಾಗ ಅವರು ತಮ್ಮ ಪೋಷಕರಿಗಿಂತ ಹತ್ತು ಪಟ್ಟು ಹೆಚ್ಚು ಹಣವನ್ನು ಗಳಿಸಲು ಸಾಧ್ಯವಾದಾಗ ತಮ್ಮ ಪೋಷಕರಿಗಿಂತ ನೂರು ಪಟ್ಟು ಹೆಚ್ಚು ಖ್ಯಾತಿಯನ್ನು ಪಡೆದಾಗ ತಮ್ಮ ಸ್ವಂತ ಪೋಷಕರಿಂದ ಹೇಗೆ ತರಬೇತಿ ಪಡೆದರು ಎಂಬುದನ್ನು ಮರೆತುಬಿಡುತ್ತಾರೆ ನಂತರ ಕೆಲವೊಮ್ಮೆ ಅಹಂಕಾರವು ಅವರಿಗೆ ಬರುತ್ತದೆ ಇದು ಅಂತಹ ಒಬ್ಬ ಮಗನ ಕಥೆಯಾಗಿದ್ದು ಅವನು ತುಂಬಾ ದುರಹಂಕಾರಿ ಮತ್ತು ದುರಹಂಕಾರಿಯಾಗಿ ಮಾರ್ಪಟ್ಟನು ಮತ್ತು ನಂತರ ಅವನು ತನ್ನ ತಂದೆಗಿಂತ ಹೆಚ್ಚು ಉತ್ತಮವಾಗಿ ಕೆಲಸ ಮಾಡಿದ್ದೇನೆ ಎಂದು ಯೋಚಿಸಿದನು ಮತ್ತು ಅವನು ತನ್ನ ಮಗನ ಕರುಣೆಗೆ ಒಳಗಾಗಿದ್ದಾನೆ ಎಂದು ತನ್ನ ತಂದೆ ಅರಿತುಕೊಳ್ಳಬೇಕೆಂದು ಅವನು ಬಯಸಿದನು ಆದ್ದರಿಂದ ಅವನು ತನ್ನ ತಂದೆಗೆ ಒಳಗೆ ಬರಲು ಮತ್ತು ಆಗಾಗ್ಗೆ ಕುಳಿತುಕೊಳ್ಳಲು ಸಹ ಅನುಮತಿಸಲಿಲ್ಲ ಮತ್ತು ಅವನು ಹೆಚ್ಚಾಗಿ ಅವನನ್ನು ತನ್ನ ದೊಡ್ಡ ಐಷಾರಾಮಿ ಬಂಗಲೆಯ ಹೊರಗೆ ಇಟ್ಟುಕೊಂಡಿದ್ದನು ಮತ್ತು ಅಲ್ಲಿ ಅವನು ಮಲಗುವ ಒಂದು ಸಣ್ಣ ಸ್ಥಳವಿದೆ ಮತ್ತು ಅವನು ಚಳಿಯಲ್ಲಿ ನಡುಗುತ್ತಿದ್ದನು ಮತ್ತು ಅವನ ಬಳಿ ಸಾಕುಪ್ರಾಣಿ ನಾಯಿಯಿತ್ತು ಮತ್ತು ನಾಯಿಯನ್ನು ತಂದೆಯ ಪಕ್ಕದಲ್ಲಿ ಕಟ್ಟಲಾಗಿತ್ತು ಮತ್ತು ಅವನು ಏನು ಮಾಡುತ್ತಾನೆ ಎಂದರೆ ಅವನು ಮೊದಲು ನಾಯಿಗೆ ಆಹಾರವನ್ನು ನೀಡುತ್ತಾನೆ ಮತ್ತು ನಾಯಿ ಆಹಾರವನ್ನು ತಿನ್ನುವುದನ್ನು ಮುಗಿಸುತ್ತದೆ ನಂತರ ಅವನು ಅದೇ ತಟ್ಟೆಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ನಂತರ ಅವನು ತನ್ನ ತಂದೆಗೆ ಆಹಾರವನ್ನು ಇಡುತ್ತಾನೆ ಮತ್ತು ಅವನು ಅವಮಾನಿಸಬಹುದು ಎಂದು ತೋರಿಸಲು ಅದನ್ನು ನೀಡುತ್ತಾನೆ ಮತ್ತು ನಂತರ ತಂದೆ ಈಗ ಅದರ ಬಗ್ಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ತಂದೆ ಏನನ್ನೂ ಹೇಳಲಿಲ್ಲ ಆದ್ದರಿಂದ ಅವರು ದುರ್ಬಲ ಪರಿಸ್ಥಿತಿಯಲ್ಲಿದ್ದರು ಮತ್ತು ಅವರಿಗೆ ಆಹಾರವನ್ನು ನೀಡಲು ಯಾರೂ ಇರಲಿಲ್ಲ ಮತ್ತು ನಂತರ ಅವರು ಅದನ್ನು ತಿನ್ನುತ್ತಿದ್ದರು ಮೊಮ್ಮಗ ಇದನ್ನು ನೋಡುತ್ತಿದ್ದನು ತಂದೆ ಬಂದಾಗಲೆಲ್ಲಾ ಅವನು ನಾಯಿಗೆ ಆಹಾರವನ್ನು ನೀಡುತ್ತಾನೆ ಮತ್ತು ಅವನು ಅದೇ ತಟ್ಟೆಯನ್ನು ಬಳಸುತ್ತಾನೆ ಮತ್ತು ನಂತರ ತನ್ನ ತಂದೆಗೆ ಆಹಾರವನ್ನು ಹಾಕುತ್ತಾನೆ ಮತ್ತು ನಂತರ ಅದನ್ನು ತಂದೆಗೆ ನೀಡುತ್ತಾನೆ ಒಂದು ದಿನ ಅವನು ಹೊರಗೆ ಬಂದು ತಂದೆ ತೀರಿಕೊಂಡಿರುವುದನ್ನು ನೋಡಿದನು ಆದ್ದರಿಂದ ಅವನು ಅವನನ್ನು ಸ್ಮಶಾನಕ್ಕೆ ಕರೆದೊಯ್ದನು ಅವರು ಎಲ್ಲಾ ಅಂತಿಮ ವಿಧಿಗಳನ್ನು ಮಾಡಿದರು ಮತ್ತು ನಂತರ ಅವನು ಮನೆಗೆ ಮರಳಿದನು ಅವನು ಮನೆಗೆ ಹಿಂತಿರುಗಿದಾಗ ಮತ್ತು ನಂತರ ಅವನು ಎಲ್ಲವನ್ನೂ ಸ್ವಚ್ಛಗೊಳಿಸುತ್ತಿದ್ದನು ಮತ್ತು ನಂತರ ನಾಯಿಗಾಗಿ ಅವನು ಹೊಸ ತಟ್ಟೆಯನ್ನು ಇಟ್ಟುಕೊಂಡನು ಮತ್ತು ನಂತರ ಅವನು ಹಳೆಯ ತಟ್ಟೆಯನ್ನು ಎಸೆಯಲು ಹೊರಟಿದ್ದನು ಮತ್ತು 6ಆ ಸಮಯದಲ್ಲಿ ಮಗನು ಬಂದು ನಾಯಿ ತಿನ್ನುತ್ತಿದ್ದ ಹಳೆಯ ತಟ್ಟೆಯನ್ನು ತೆಗೆದುಕೊಂಡನು ಅದರಲ್ಲಿ ಮಗನ ಅಜ್ಜ ಕೂಡ ಅದನ್ನು ಬಳಸುತ್ತಿದ್ದರು ಆದ್ದರಿಂದ ಅವನು ಅದನ್ನು ತೆಗೆದುಕೊಂಡನು ಮತ್ತು ನಂತರ ಅವನು ಅದನ್ನು ತನ್ನೊಂದಿಗೆ ಇಡಲು ಬಯಸಿದನು ತಂದೆಗೆ ಆಶ್ಚರ್ಯವಾಯಿತು ಮತ್ತು ನಂತರ ಅವನು ಮಗನನ್ನು ಕೇಳಿದನು ಈ ತಟ್ಟೆಯನ್ನು ಏಕೆ ತೆಗೆದುಕೊಳ್ಳುತ್ತಿದ್ದೀಯ ಅದು ನಿಷ್ಪ್ರಯೋಜಕ ತಟ್ಟೆಯಾಗಿದೆ ಮತ್ತು ಅದನ್ನು ಎಸೆ ಎಂದು ಮಗನು ಹೇಳಿದನು ಆದ್ದರಿಂದ ನಾನು ನಿಮಗೆ ಆಹಾರವನ್ನು ಹೇಗೆ ನೀಡುತ್ತೇನೆ ಈ ತಟ್ಟೆಯನ್ನು ಬಳಸಿ ನಾನು ನಿಮಗೆ ಆಹಾರವನ್ನು ನೀಡಬೇಕು ಎಂದು ನಾನು ಭಾವಿಸುತ್ತೇನೆ ನೀವು ಇತರರಿಗೆ ಏನು ಮಾಡುತ್ತೀರಿ ಎಂಬುದು ನಂತರದ ಹಂತದಲ್ಲಿ ನೀವು ಇತರರಿಂದ ಪಡೆಯುತ್ತೀರಿ ಎಂಬ ಕಥೆಯ ನೈತಿಕತೆಯನ್ನು ನೀವು ಪಡೆದುಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ತನ್ನ ತಂದೆಯನ್ನು ಅವಮಾನಿಸಿದ ಮಗನ ವಿಷಯದಲ್ಲಿ ಮೊಮ್ಮಗನಾದ ಅವನ ಮಗ ನೀವು ಹಿರಿಯರನ್ನು ಈ ರೀತಿ ನಡೆಸಿಕೊಳ್ಳಬೇಕು ಎಂದು ಭಾವಿಸಿದನು ಮತ್ತು ಅವನು ಅದನ್ನು ತನ್ನ ತಂದೆಯಿಂದ ಕಲಿತನು ಆದ್ದರಿಂದ ನಿಮ್ಮ ಹೆತ್ತವರಿಗೆ ವಯಸ್ಸಾದಾಗ ಆಹಾರವನ್ನು ನೀಡಲು ನಾಯಿ ತಿನ್ನುವ ಅದೇ ತಟ್ಟೆಯನ್ನು ನೀವು ಬಳಸಬೇಕು ಎಂದು ಅವನು ಭಾವಿಸಿದನು ಮತ್ತು ಅವನು ಅದನ್ನು ತನ್ನ ತಂದೆಗೆ ಸಹ ಮಾಡಬೇಕೆಂದು ಅವನು ಭಾವಿಸುತ್ತಾನೆ ಈ ಅಳಿಸಲಾಗದ ಗುರುತು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಎಂದು ನಾನು ಹೇಳುತ್ತಿರುವ ವಿಷಯವೇನೆಂದರೆ ನಿಮ್ಮ ನಡವಳಿಕೆಯನ್ನು ನೋಡಿ ಮಗು ಏನು ಯೋಚಿಸುತ್ತದೆ ಎಂಬುದನ್ನು ನೀವು ಬದಲಾಯಿಸಲು ಸಾಧ್ಯವಿಲ್ಲ ಮಗು ತನ್ನ ಮನಸ್ಸನ್ನು ಬದಲಾಯಿಸಲು ಹೋಗುವುದಿಲ್ಲ ಈ ಕೋರ್ಸ್ನ ಅಂತಿಮ ಆಲೋಚನೆಗಳಿಗೆ ಬರುವ ಮೊದಲು ನಾನು ನಿಮಗೆ ಮತ್ತೊಂದು ಆಸಕ್ತಿದಾಯಕ ಕಥೆಯನ್ನು ಹೇಳುತ್ತೇನೆ ಇದು ಮತ್ತೊಮ್ಮೆ ಶ್ರೀಮಂತ ಐಷಾರಾಮಿ ವ್ಯಾಪಾರಿಯೊಬ್ಬ ತನ್ನ ತಂದೆಯನ್ನು ಹಳೆಯ ಅನಾಥಾಶ್ರಮದಲ್ಲಿ ಬಿಡಲು ಬಂದ ಸನ್ನಿವೇಶವಾಗಿದೆ ಅದು ಅವನ ಹೆಂಡತಿ ಅವನನ್ನು ಚಿತ್ರಹಿಂಸೆಗೊಳಪಡಿಸುತ್ತಿರುವುದರಿಂದ ಮತ್ತು ಹೆಂಡತಿ ತನ್ನ ತಂದೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದನ್ನು ಇಷ್ಟಪಡದ ಕಾರಣ ಅವರು ಸಾಕಷ್ಟು ವಾದಗಳನ್ನು ಮಾಡುತ್ತಿದ್ದರು ಆದ್ದರಿಂದ ಅನೇಕ ಜಗಳಗಳು ನಡೆದವು ಮತ್ತು ತಂದೆ ಸ್ವತಃ ತಾನು ಎಲ್ಲಿಗಾದರೂ ಹೋಗುವುದು ಉತ್ತಮ ಎಂದು ಭಾವಿಸಿದರು ನಂತರ ಅವರು ಮಗನಿಗೆ ಸಲಹೆ ನೀಡಿದರು ಮತ್ತು ಮಗ ಕೂಡ ನಾನು ನಿಮ್ಮನ್ನು ಈ ಅನಾಥಾಶ್ರಮದಲ್ಲಿ ಇಡುತ್ತೇನೆ ಎಂದು ಹೇಳಿದರು ಆದರೆ ನಾನು ನಿಮ್ಮ ಮಗನೆಂದು ತಪ್ಪಾಗಿ ಅವರಿಗೆ ಹೇಳಬೇಡಿ ಆಗ ಜನ ನಾನೊಬ್ಬ ಶ್ರೀಮಂತ ಅಂತ ಅಂದುಕೊಳ್ಳುತ್ತಾರೆ ಆಮೇಲೆ ನನಗೆ ಕೆಟ್ಟ ಹೆಸರು ಬರುತ್ತೆ ಅದೇ ಸಮಯಕ್ಕೆ ನೀನು ಅಲ್ಲಿಗೆ ಹೋದಾಗ ನಿನ್ನ ಬಿಟ್ಟು ವಾಪಸ್ ಬರುತ್ತೇನೆ ಎಂದ ಮತ್ತು ನೀವು ಅವರಿಗೆ ಹೇಳುತ್ತೀರಿ ನಾನು ನಿಮಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಿರುವ ನಿಮ್ಮ ನೆರೆಯವನು ಎಂದು ಮತ್ತು ನಂತರ ನೀವು ಇತರ ಜನರಿಂದ ಕೈಬಿಡಲ್ಪಟ್ಟಿದ್ದೀರಿ ಹಾಗಾಗಿ ನೀವೀಗ ಅನಾಥರಾಗಿದ್ದೀರಿ ಆದ್ದರಿಂದ ತಂದೆ ಅವರು ಹೇಳಿದ ಯಾವುದಕ್ಕೂ ತಲೆಕೆಡಿಸಿಕೊಳ್ಳಲಿಲ್ಲ ಕನಿಷ್ಠ ನೀವು ನನ್ನನ್ನು ಅವರ ಮನೆಯಲ್ಲಿ ಬಿಟ್ಟುಬಿಡಿ ಆದ್ದರಿಂದ ಮಗನು ಬರುತ್ತಾನೆ ಮತ್ತು ನಂತರ ಅವನು ತನ್ನ ಬಟ್ಟೆಯ ಒಂದು ಅಥವಾ ಎರಡು ಚೀಲಗಳನ್ನು ತೆಗೆದುಕೊಳ್ಳುತ್ತಿದ್ದಾನೆ ಮತ್ತು ಅವನ ಹೆಂಡತಿಯಿಂದ ಫೋನ್ ಕರೆ ಬರುತ್ತದೆ ನೀವು ಅವನನ್ನು ಬಿಟ್ಟುಬಿಟ್ಟಿದ್ದೀರಾ ಎಂದು ಕೇಳುತ್ತಾಳೆ ಆದ್ದರಿಂದ ಬೇಗ ಹಿಂತಿರುಗಿ ನಾವು ಚಲನಚಿತ್ರವೊಂದಕ್ಕೆ ಹೋಗಬೇಕು ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕು ಆದ್ದರಿಂದ ಆ ವೃದ್ಧನನ್ನು ಬಿಟ್ಟು ಬೇಗ ಬನ್ನಿ ಅವರು ಹೋದರು ಮತ್ತು ನಂತರ ತಂದೆ ಒಳಗೆ ಹೋದರು ಮತ್ತು ನಂತರ ಹೋಗುವಾಗ ತಂದೆಯನ್ನು ಆ ಅನಾಥಾಶ್ರಮದ ಮಾಲೀಕರು ಸ್ಪರ್ಶಿಸಿದರು ಮತ್ತು ನಂತರ ಅವರು ಅವರನ್ನು ಬಹಳ ಚೆನ್ನಾಗಿ ಸ್ವಾಗತಿಸಿದರು ಮತ್ತು ಆ ಅನಾಥಾಶ್ರಮದ ಮಾಲೀಕರು ಅವರೊಂದಿಗೆ ಉತ್ತಮ ಆಪ್ತ ಸ್ನೇಹಿತರಂತೆ ಮಾತನಾಡುತ್ತಿದ್ದರು ಆದ್ದರಿಂದ ಮಗನು ಸಾಮಾನುಗಳನ್ನು ತೆಗೆದುಕೊಳ್ಳುತ್ತಿದ್ದನು ಮತ್ತು ನಂತರ ಅವನು ಹೋಗಿ ಅದನ್ನು ಇಟ್ಟುಕೊಂಡು ಹೊರಗೆ ಬಂದನು ಮತ್ತು ನಂತರ ಈ ಅನಾಥಾಶ್ರಮದ ಮಾಲೀಕರು ತನ್ನ ತಂದೆಯನ್ನು ಹೇಗೆ ತಿಳಿದಿರಬಹುದು ಎಂದು ಆತನಿಗೆ ಕುತೂಹಲವಾಯಿತು ಆದ್ದರಿಂದ ಅವನು ಹೋಗಿ ಈ ವ್ಯಕ್ತಿಯನ್ನು ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದನು ನಂತರ ಅವನು ನಿಮ್ಮ ಸಂಬಂಧ ಏನು ಮತ್ತು ಅದೆಲ್ಲವನ್ನೂ ಕೇಳಿದನು ಮತ್ತು ಅವನು ನಿಜವಾಗಿ ತನ್ನ ತಂದೆ ಮತ್ತು ಅದೆಲ್ಲವನ್ನೂ ಮರೆಮಾಚಲು ಪ್ರಯತ್ನಿಸುತ್ತಿದ್ದನು ಆದರೆ ಇನ್ನೊಬ್ಬ ವ್ಯಕ್ತಿ ಹೇಳಿದರು ಆದ್ದರಿಂದ ಅದು ಏನೇ ಇರಲಿ ಆದರೆ ನೀವು ಅದನ್ನು ಕೇಳಿದ್ದರಿಂದ ಈ ವ್ಯಕ್ತಿಯು ನಾನು ಇದನ್ನು ನಿಮಗೆ ಹೇಳಲು ಬಯಸಲಿಲ್ಲ ಆದರೆ ನೀವು ಕೇಳಿದ್ದರಿಂದ ನಾನು ನಿಮಗೆ ಹೇಳಲು ಬಯಸುತ್ತೇನೆ ಆದ್ದರಿಂದ ಈ ವ್ಯಕ್ತಿಯು ಸುಮಾರು 40 ವರ್ಷಗಳ ಹಿಂದೆ ಬಂದನು ಮತ್ತು ನಂತರ ಅವನಿಗೆ ಯಾವುದೇ ಮಗುವಾಗಲಿಲ್ಲ ಮತ್ತು ಅವನು ತನ್ನ ಏಕೈಕ ಮಗನಾಗಿ ಬೆಳೆಯಲು ಈ ಅನಾಥಾಶ್ರಮದಿಂದ ಮಗುವನ್ನು ತೆಗೆದುಕೊಂಡನು ಮತ್ತು ನಂತರ ಅವನು ಅವನನ್ನು ತುಂಬಾ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಬೆಳೆಸಿದನು ಈಗ ಆ ಮಗನಿಗೆ ಏನಾಯಿತು ಎಂದು ನನಗೆ ತಿಳಿದಿಲ್ಲ ಆದರೆ ನಂತರ ನಿಮ್ಮಂತಹ ಯಾರಾದರೂ ಬಂದು ಅವನನ್ನು ಇಲ್ಲಿಗೆ ಬಿಟ್ಟಿದ್ದಾರೆ ಆದ್ದರಿಂದ ನಿಸ್ಸಂಶಯವಾಗಿ ನೀವು ಅರ್ಥಮಾಡಿಕೊಳ್ಳಬಹುದು ಮಗ ವಾಸ್ತವವಾಗಿ ಅನಾಥ ಎಂದು ಅವರ ತಂದೆ ಈ ಅನಾಥಾಶ್ರಮ ಮನೆಯಿಂದ ಕರೆದೊಯ್ದರು ನಂತರ ಮಗ ಬೆಳೆದು ನಂತರ ಸೊಕ್ಕಿನ ಮತ್ತು ಕ್ರೂರ ಅವನಿಗೆ ಈ ರೀತಿಯ ಹಿನ್ನೆಲೆ ಇರಬಹುದೆಂದು ತಿಳಿದಿರಲಿಲ್ಲ ಅವನನ್ನು ಈ ಅನಾಥಾಶ್ರಮದಲ್ಲಿ ಬಿಡಲು ಎಂದಿಗೂ ಯೋಚಿಸಲಿಲ್ಲ ಆದ್ದರಿಂದ ವಿಶೇಷವಾಗಿ ನೀವು ಹಿರಿಯರನ್ನು ನಡೆಸಿಕೊಳ್ಳುತ್ತಿದ್ದರೆ ಅವರಿಗೆ ಗೌರವವನ್ನು ತೋರಿಸಲು ಪ್ರಯತ್ನಿಸಿ ಮತ್ತು ಅವರು ನಿಜವಾಗಿಯೂ ಅರ್ಹರಾಗಿರುವ ಗೌರವವನ್ನು ನೀಡಿ ಎಂದು ಹೇಳಲು ಇವು ಕೇವಲ ಕಥೆಗಳಾಗಿವೆ ಈಗ ಒಂದು ಅಂತಿಮ ಆಲೋಚನೆಯಾಗಿ ಇಡೀ ಕೋರ್ಸ್ ಅನ್ನು ಒಟ್ಟುಗೂಡಿಸುವ ಬದಲು ನಾನು ಬಹಳ ಪ್ರಸಿದ್ಧ ಕವಿಯೊಬ್ಬರ ಕವಿತೆಯನ್ನು ಓದಲು ಹೊರಟಿದ್ದೇನೆ ಮತ್ತು ನಂತರ ಅದನ್ನು ತ್ವರಿತವಾಗಿ ಓದಲು ಅವಕಾಶ ಮಾಡಿಕೊಡುತ್ತೇನೆ ಮತ್ತು ನಂತರ ನಿಮಗೆ ವಿವರಿಸುತ್ತೇನೆ ಮತ್ತು ಇದು ಈ 48 ಉಪನ್ಯಾಸಗಳಲ್ಲಿ ನಾನು ಏನು ಮಾಡುತ್ತಿದ್ದೇನೆ ಎಂಬುದರ ಒಂದು ರೀತಿಯ ಸಾರಾಂಶವಾಗಿದೆ ಮತ್ತು ಇದು ನನ್ನ ಅಂತಿಮ ಆಲೋಚನೆ ಮತ್ತು ಈ ಕವಿತೆಯ ಮಹತ್ವವನ್ನು ನೀವು ಅರಿತುಕೊಂಡರೆ ನಾನು ನಿಜವಾಗಿಯೂ ನನ್ನ ಕೋರ್ಸ್ ಅನ್ನು ಪರಿಣಾಮಕಾರಿಯಾಗಿ ಕಲಿಸುತ್ತಿದ್ದೆ ಎಂದು ನಾನು ಭಾವಿಸುತ್ತೇನೆ ನಾನು ಕವಿತೆಯನ್ನು ಓದುತ್ತೇನೆ ತದನಂತರ ಇದನ್ನು ನಿಮಗೆ ಬೇಗನೆ ವಿವರಿಸುತ್ತೇನೆ ನೀವು ನಿಧಾನವಾಗಿ ಸಾಯಲು ಪ್ರಾರಂಭಿಸುತ್ತೀರಿ ನೀವು ಪ್ರಯಾಣಿಸದಿದ್ದರೆ ನೀವು ಓದದಿದ್ದರೆ ನೀವು ಜೀವನದ ಶಬ್ದಗಳನ್ನು ಕೇಳದಿದ್ದರೆ ನೀವು ನಿಮ್ಮನ್ನು ಮೆಚ್ಚಿಕೊಳ್ಳದಿದ್ದರೆ ನೀವು ನಿಧಾನವಾಗಿ ಸಾಯಲು ಪ್ರಾರಂಭಿಸುತ್ತೀರಿ ನೀವು ನಿಮ್ಮ ಸ್ವಾಭಿಮಾನವನ್ನು ಕೊಂದಾಗ ನೀವು ಯಾವಾಗ ಇತರರು ನಿಮಗೆ ಸಹಾಯ ಮಾಡಲು ಬಿಡಬೇಡಿ ನೀವು ನಿಧಾನವಾಗಿ ಸಾಯಲು ಪ್ರಾರಂಭಿಸುತ್ತೀರಿ ನೀವು ನಿಮ್ಮ ಅಭ್ಯಾಸಗಳ ಗುಲಾಮರಾಗಿದ್ದರೆ ನೀವು ಪ್ರತಿದಿನ ಅದೇ ಹಾದಿಯಲ್ಲಿ ನಡೆದರೆ ನಿಮ್ಮ ದಿನಚರಿಯನ್ನು ನೀವು ಬದಲಾಯಿಸದಿದ್ದರೆ ನೀವು ವಿವಿಧ ಬಣ್ಣಗಳನ್ನು ಧರಿಸದಿದ್ದರೆ ಅಥವಾ ನಿಮ್ಮ ದಿನಚರಿಯನ್ನು ನೀವು ಬದಲಾಯಿಸದಿದ್ದರೆ ನೀವು ವಿವಿಧ ಬಣ್ಣಗಳನ್ನು ಧರಿಸದಿದ್ದರೆ ಅಥವಾ ನೀವು ಮಾತನಾಡದಿದ್ದರೆ ಅವು ನಿಮಗೆ ಗೊತ್ತಿಲ್ಲ ನೀವು ನಿಧಾನವಾಗಿ ಸಾಯಲು ಪ್ರಾರಂಭಿಸುತ್ತೀರಿ ನೀವು ಉತ್ಸಾಹವನ್ನು ಅನುಭವಿಸುವುದನ್ನು ತಪ್ಪಿಸಿದರೆ ಮತ್ತು ಅವರ ಪ್ರಕ್ಷುಬ್ಧ ಭಾವನೆಗಳು ನಿಮ್ಮ ಕಣ್ಣುಗಳನ್ನು ಮಿನುಗುವಂತೆ ಮಾಡುತ್ತವೆ ಮತ್ತು ನಿಮ್ಮ ಹೃದಯವು ವೇಗವಾಗಿ ಬಡಿಯುತ್ತದೆ ನೀವು ನಿಮ್ಮ ಜೀವನವನ್ನು ಬದಲಾಯಿಸದಿದ್ದರೆ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಪ್ರೀತಿಯಿಂದ ನೀವು ತೃಪ್ತರಾಗದಿದ್ದರೆ ನೀವು ನಿಧಾನವಾಗಿ ಸಾಯಲು ಪ್ರಾರಂಭಿಸುತ್ತೀರಿ ನೀವು ಅಪಾಯಕ್ಕೆ ಒಳಗಾಗದಿದ್ದರೆ ಅನಿಶ್ಚಿತರಿಗೆ ಯಾವುದು ಸುರಕ್ಷಿತವಾಗಿದೆ ನೀವು ಕನಸಿನ ಹಿಂದೆ ಹೋಗದಿದ್ದರೆ ನಿಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಸಂವೇದನಾಶೀಲ ಸಲಹೆಯಿಂದ ಓಡಿಹೋಗಲು ನೀವು ಅನುಮತಿಸದಿದ್ದರೆ ನೀವು ನಿಧಾನವಾಗಿ ಸಾಯಲು ಪ್ರಾರಂಭಿಸುತ್ತೀರಿ ಇದನ್ನು ಬಹಳ ಪ್ರಸಿದ್ಧ ಕವಿ ಪಾಬ್ಲೋ ನೆರುಡಾ ಹೇಳಿದ್ದಾನೆ ನಾನು ನಿಮಗೆ ತ್ವರಿತವಾಗಿ ವಿವರಿಸುತ್ತೇನೆ ಮತ್ತು ಅದು ನಮ್ಮದೇ ಕೋರ್ಸ್ನೊಂದಿಗೆ ಹೇಗೆ ಲಿಂಕ್ ಆಗಿದೆ ನೀವು ಅರ್ಥಪೂರ್ಣ ಜೀವನವನ್ನು ನಡೆಸುತ್ತಿಲ್ಲ ನೀವು ಕ್ರಮೇಣ ಸಾಯುತ್ತಿದ್ದೀರಿ ಮತ್ತು ನಿಷ್ಪ್ರಯೋಜಕರಾಗುತ್ತಿದ್ದೀರಿ ನೀವು ಪ್ರಯಾಣಿಸದಿದ್ದರೆ ನೀವು ಹೊರಗೆ ಹೋಗಿ ಬೇರೆ ಬೇರೆ ಜನರನ್ನು ನೋಡದಿದ್ದರೆ ನೀವು ಓದದಿದ್ದರೆ ನೀವು ನಿಧಾನವಾಗಿ ಸಾಯಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ನೀವು ಜೀವನದ ಶಬ್ದಗಳನ್ನು ಕೇಳದಿದ್ದರೆ ನೀವು ಓದದಿದ್ದರೆ ಅದು ಅಕ್ಷರಶಃ ಮತ್ತು ಸಾಂಕೇತಿಕವಾಗಿ ನಿಮ್ಮ ಮೆದುಳಿನ ಸಾವಿಗೆ ಸಮನಾಗಿರುತ್ತದೆ ಆದ್ದರಿಂದ ಜೀವನದ ಶಬ್ದಗಳು ಪಕ್ಷಿಗಳ ಪರಿಸರದಿಂದ ಬರುತ್ತವೆ ನಿಮಗೆ ಜೀವನದ ಶಬ್ದಗಳನ್ನು ಕೇಳಲು ಸಾಧ್ಯವಾಗದಿದ್ದರೆ ಅದು ವೃದ್ಧರಿಂದಲೂ ಬರುತ್ತದೆ ಸ್ನೇಹದಿಂದ ಬರುತ್ತದೆ ಒಳ್ಳೆಯ ಮಾನವ ಸಂಬಂಧಗಳಿಂದ ಬರುತ್ತದೆ ನೀವು ನಿಮ್ಮನ್ನು ಪ್ರಶಂಸಿಸದಿದ್ದರೆ ನೀವು ಯಾವಾಗಲೂ ನಿಮ್ಮ ಬಗ್ಗೆ ಕಡಿಮೆ ಆತ್ಮಗೌರವವನ್ನು ಹೊಂದಿದ್ದರೆ ನೀವು ಇತರರ ನಿರೀಕ್ಷೆಗಳಿಗೆ ಹೊಂದಿಕೆಯಾಗದ ಕಾರಣ ನೀವು ಯಾರೊಬ್ಬರ ಬಗ್ಗೆ ಅಸೂಯೆ ಹೊಂದಿದ್ದರೆ ಮತ್ತು ನಿಮ್ಮ ಮಟ್ಟವನ್ನು ಹೆಚ್ಚಿಸಲು ಸಾಧ್ಯವಾಗದಿದ್ದರೆ ನೀವು ನಿಧಾನವಾಗಿ ಸಾಯಲು ಪ್ರಾರಂಭಿಸುತ್ತೀರಿ ಇತರರು ನಿಮಗೆ ಸಹಾಯ ಮಾಡಲು ಬಿಡದಿದ್ದಾಗ ನಿಮ್ಮ ಆತ್ಮಗೌರವವನ್ನು ಕೊಲ್ಲುವಾಗ ನೀವು ನಿಧಾನವಾಗಿ ಸಾಯಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ಕೆಲವೊಮ್ಮೆ ನೀವು ಸಹಾಯ ಪಡೆಯುವ ಮೂಲಕ ಇದು ದೌರ್ಬಲ್ಯ ಎಂದು ಯೋಚಿಸುವ ಬದಲು ಇತರರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನೀವು ಅವರನ್ನು ಗುಣಪಡಿಸಲು ಸಹಾಯ ಮಾಡುತ್ತಿದ್ದೀರಿ ಮತ್ತು ನೀವು ನಿಮ್ಮ ಅಭ್ಯಾಸಗಳ ಗುಲಾಮರಾಗಿದ್ದರೆ ನಿಮಗೆ ಸಹಾಯ ಮಾಡಲು ನೀವು ಅವರಿಗೆ ಅಧಿಕಾರ ನೀಡುತ್ತಿದ್ದೀರಿ ಆದ್ದರಿಂದ ಒಂದು ವಾರದವರೆಗೆ ನಮ್ಮ ಅಭ್ಯಾಸಗಳ ಘಟಕಕ್ಕೆ ಸಂಪೂರ್ಣ ಹೋಗಿ ಆದ್ದರಿಂದ ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸಲು ಸಾಧ್ಯವಾಗದಿದ್ದರೆ ನೀವು ಗುಲಾಮರಾಗುತ್ತೀರಿ ಮತ್ತು ನೀವು ಒಂದೇ ಕೆಲಸವನ್ನು ಪದೇ ಪದೇ ಮಾಡುತ್ತಿದ್ದರೆ ನೀವು ಒಂದೇ ಹಾದಿಯಲ್ಲಿ ಪ್ರತಿದಿನ ನಡೆಯುತ್ತೀರಿ ನೀವು ನಿಮ್ಮ ದಿನಚರಿಯನ್ನು ಬದಲಾಯಿಸದಿದ್ದರೆ ನೀವು ನಿಜವಾಗಿಯೂ ಸಾಯುತ್ತಿದ್ದೀರಿ ನೀವು ಬೇರೆ ಬೇರೆ ಬಣ್ಣಗಳನ್ನು ಧರಿಸದಿದ್ದರೆ ಬೇರೆ ಬೇರೆ ಬಣ್ಣಗಳನ್ನು ಧರಿಸುವುದು ಎಂದರೆ ಕೇವಲ ಉಡುಗೆ ಧರಿಸುವುದು ಮಾತ್ರವಲ್ಲ ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಪ್ರಯತ್ನಿಸುವುದು ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ಅಪಾಯಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುವುದು ಅಥವಾ ನಿಮಗೆ ತಿಳಿದಿಲ್ಲದವರೊಂದಿಗೆ ಮಾತನಾಡದಿರುವುದು ನಿಮ್ಮ ಸಂವಹನ ಕೌಶಲ್ಯಗಳನ್ನು ಬಳಸುವುದು ನಿಮ್ಮ ಮೃದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ವಿವಿಧ ಪ್ರದೇಶಗಳಿಗೆ ಹೋಗುವ ವಿಭಿನ್ನ ಸಂಸ್ಕೃತಿಯ ಜನರನ್ನು ಭೇಟಿ ಮಾಡುವುದು ನೀವು ಹಿಂದೆಂದೂ ನೋಡಿರದ ವಿಭಿನ್ನ ಜನರೊಂದಿಗೆ ಮಾತನಾಡದಿದ್ದರೆ ನೀವು ನಿಧಾನವಾಗಿ ಸಾಯಲು ಪ್ರಾರಂಭಿಸುತ್ತೀರಿ ಎಂದು ಲೇಖಕರು ಹೇಳುತ್ತಾರೆ ಆದ್ದರಿಂದ ಕೆಲವು ಜನರು ಮಾನವ ಸಂಬಂಧಗಳಲ್ಲಿ ತೊಡಗಿಸಿಕೊಳ್ಳಲು ಹೆದರುತ್ತಾರೆ ಮತ್ತು ಕೆಲವು ಜನರು ಪ್ರಕ್ಷುಬ್ಧ ಭಾವನೆಗಳನ್ನು ಸಂಬಂಧಗಳನ್ನು ತಪ್ಪಿಸುತ್ತಾರೆ ಅದು ನಿಮಗೆ ನೋವುಂಟು ಮಾಡುತ್ತದೆ ಎಂಬ ಭಯದಿಂದ ಆದ್ದರಿಂದ ಮತ್ತೆ ಅವರು ನಿಮ್ಮ ಕಣ್ಣುಗಳನ್ನು ಹೊಳೆಯುವಂತೆ ಮಾಡುವವುಗಳನ್ನು ಹೇಳುತ್ತಾರೆ ಆದ್ದರಿಂದ ಕೆಲವೊಮ್ಮೆ ನೀವು ದುಃಖವನ್ನು ಜೀವನದ ಸಾಮಾನ್ಯ ಭಾಗವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ನಿಮ್ಮ ಹೃದಯ ಬಡಿತವು ವೇಗವಾಗಿ ನೀವು ನಿಮ್ಮ ಜೀವನವನ್ನು ಬದಲಾಯಿಸದಿದ್ದರೆ ನಿಧಾನವಾಗಿ ಸಾಯಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ಉದಾಹರಣೆಗೆ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ತೃಪ್ತಿಯಿಲ್ಲದಿರುವಾಗ ನೀವು ಆಗಾಗ್ಗೆ ಬದಲಾಯಿಸುತ್ತಲೇ ಇರಬೇಕು ಆದ್ದರಿಂದ ನಿಮಗೆ ತೃಪ್ತಿಯಾಗದ ಮತ್ತು ಹತಾಶೆಯನ್ನು ಉಂಟುಮಾಡುವ ವಿಷಯಗಳಿಗೆ ಅಂಟಿಕೊಳ್ಳುವಲ್ಲಿ ಯಾವುದೇ ಅರ್ಥವಿಲ್ಲ ನೀವು ಯಾವಾಗಲೂ ನಿಮ್ಮ ಆರಾಮದಾಯಕ ವಲಯದಲ್ಲಿ ಇರುತ್ತೀರಿ ಮತ್ತು ನೀವು ಅದನ್ನು ಬಿಡಲು ಬಯಸುವುದಿಲ್ಲ ನೀವು ಸುರಕ್ಷಿತವಾದದ್ದನ್ನು ಅಪಾಯಕ್ಕೆ ತೆಗೆದುಕೊಳ್ಳದಿದ್ದರೆ ಅದನ್ನು ಬದಲಾಯಿಸುವ ಸಮಯ ಇದು ಆದ್ದರಿಂದ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ವಿವೇಕಯುತವಾದ ಸಲಹೆ ಪೋಷಕರು ನೀಡುವ ಸಲಹೆ ಶಿಕ್ಷಕರು ನೀಡುವ ಸಲಹೆ ಮೇಲಧಿಕಾರಿಗಳು ನೀಡುವ ಸಲಹೆಗಳಿಂದ ದೂರವಿರಲು ನಿಮಗೆ ಅವಕಾಶ ನೀಡದಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಏನನ್ನು ಕಾಣುತ್ತಿದ್ದೀರೋ ಆ ಕನಸಿನ ಹಿಂದೆ ಹೋಗದಿದ್ದರೆ ನೀವು ಕ್ರಮೇಣ ಸಾಯುತ್ತೀರಿ ಆದ್ದರಿಂದ ನಿಮಗೆ ಸಲಹೆ ನೀಡಲು ಬಹಳಷ್ಟು ಜನರಿದ್ದಾರೆ ಆದರೆ ಕನಿಷ್ಠ ಒಮ್ಮೆ ನೀವು ನಿಮಗೆ ಮತ್ತು ನಿಮ್ಮ ಜೀವನಕ್ಕೆ ಅನ್ವಯವಾಗುವ ಏನನ್ನಾದರೂ ಯೋಚಿಸಲು ಸಾಧ್ಯವಾಗುತ್ತದೆ ಮತ್ತು ಆ ರೀತಿಯ ಸಲಹೆಯನ್ನು ತಪ್ಪಿಸಲು ಮತ್ತು ನಿಮ್ಮ ಸ್ವಂತ ಜೀವನವನ್ನು ನಡೆಸಲು ಪ್ರಯತ್ನಿಸಬೇಕು ಆದ್ದರಿಂದ ನೀವು ನಿಧಾನವಾಗಿ ಸಾಯಲು ಬಯಸುತ್ತೀರಾ ಅಥವಾ ಅತ್ಯಂತ ವೇಗದ ಜೀವನದಲ್ಲಿ ಸಕ್ರಿಯವಾಗಿ ಕಟ್ಟುನಿಟ್ಟಾಗಿ ಬದುಕಲು ಬಯಸುತ್ತೀರಾ ಎಂಬ ಆಲೋಚನೆಯೊಂದಿಗೆ ನಾನು ನಿಮ್ಮನ್ನು ಬಿಡುತ್ತೇನೆ ಆದ್ದರಿಂದ ಮೊದಲನೆಯದನ್ನು ಪ್ರಾರಂಭಿಸಿ ಕೊನೆಯವರೆಗೂ ನಮ್ಮ ಪಾಠಗಳನ್ನು ಮರುಪರಿಶೀಲಿಸಿ ಈ ಕವಿತೆಯು ನಾನು ನಿಮಗೆ ಹೇಳಲು ಪ್ರಯತ್ನಿಸುತ್ತಿರುವುದನ್ನು ಸೂಕ್ತವಾಗಿ ಒಟ್ಟುಗೂಡಿಸುತ್ತದೆ ನಿಮಗೆ ಸಂಪೂರ್ಣ ಕೋರ್ಸ್ ಇಷ್ಟವಾದರೆ ಇದನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿದ ನಂತರ ಪ್ರಾರಂಭವಾಗುವ ಮುಂದಿನ ಕೋರ್ಸ್ಗೆ ಸೇರಲು ನಾನು ನಿಮ್ಮನ್ನು ವಿನಂತಿಸಲು ಬಯಸುತ್ತೇನೆ ಮತ್ತು ಇದು ನಿಮ್ಮ ಮೃದು ಕೌಶಲ್ಯ ಮತ್ತು ವ್ಯಕ್ತಿತ್ವವನ್ನು ಹೆಚ್ಚಿಸುವ ಉನ್ನತ ಮಟ್ಟದಲ್ಲಿರುತ್ತದೆ ಆದ್ದರಿಂದ ನೀವು ಈಗ ಅಭಿವೃದ್ಧಿ ಹೊಂದಿದ್ದೀರಿ ಆದರೆ ನೀವು ಸುಧಾರಿಸಬೇಕಾಗಿದೆ ನೀವು ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಆದ್ದರಿಂದ ಆ ಕೋರ್ಸ್ ನಿಮಗೆ ಅದನ್ನು ಬಹಳ ವೃತ್ತಿಪರ ಮಟ್ಟದಲ್ಲಿಯೂ ಮಾಡಲು ಸಹಾಯ ಮಾಡುತ್ತದೆ ಈ ಎಲ್ಲಾ ವೀಡಿಯೊಗಳನ್ನು ವೀಕ್ಷಿಸಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನೀವು ತುಂಬಾತಾಳ್ಮೆಯಿಂದ ಇದ್ದೀರಿ ನೀವು ತುಂಬಾ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದೀರಿ ಮತ್ತು ಈ ಎಲ್ಲಾ ಉಪನ್ಯಾಸಗಳನ್ನು ಬಹಳ ಆಸಕ್ತಿದಾಯಕ ಮತ್ತು ಬಹಳ ಉಪಯುಕ್ತ ರೀತಿಯಲ್ಲಿ ಮಾಡಲು ನೀವು ನನಗೆ ಸ್ಫೂರ್ತಿ ನೀಡಿದ್ದೀರಿ ನಿಮ್ಮ ಪ್ರತಿಕ್ರಿಯೆಗೆ ತುಂಬಾ ಧನ್ಯವಾದಗಳು ನೀವು ಯಾವಾಗಲೂ ಮಾಡುತ್ತಿರುವಂತೆ ನಿಮ್ಮ ಪ್ರತಿಕ್ರಿಯೆಯನ್ನು ಸಹ ಕಳುಹಿಸಬಹುದು ಆದ್ದರಿಂದ ನಾನು ನಿಮಗೆ ಎಲ್ಲಾ ಯಶಸ್ಸನ್ನು ಬಯಸುತ್ತೇನೆ ನೀವು ಬಿಕ್ಕಟ್ಟಿನಲ್ಲಿದ್ದಾಗಲೆಲ್ಲಾ ಈ ಉಪನ್ಯಾಸಗಳು ನಿಮಗೆ ಸಹಾಯ ಮಾಡುತ್ತವೆ ಎಂದು ನನಗೆ ಖಾತ್ರಿಯಿದೆ ಕೆಲವು ನಿರ್ದಿಷ್ಟ ಉಪನ್ಯಾಸಗಳನ್ನು ನೋಡಿ ಅದು ನಿಮಗೆ ನನಗೆ ಬರೆಯಲು ಸಹಾಯ ಮಾಡುತ್ತದೆ ಮತ್ತು ನಾನು ನಿಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಲು ಪ್ರಯತ್ನಿಸುತ್ತೇನೆ ನಿಮಗೆ ಎಲ್ಲಾ ಯಶಸ್ಸನ್ನು ಹಾರೈಸುತ್ತೇನೆ ಮತ್ತು ಈ ಎಲ್ಲಾ ವೀಡಿಯೊಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಿರ್ದಿಷ್ಟವಾಗಿ ಈ ವೀಡಿಯೊ ಮುಂದಿನ ಕೋರ್ಸ್ ಮುಂದಿನ ಉಪನ್ಯಾಸದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ ಒಳ್ಳೆಯ ದಿನವಿರಲಿ